ವಿಷಯವು ಪುನರಾವರ್ತನೆಯಾಗಬಹುದು ಎಂದು ನಾವು ನೋಡಿದ್ದೇವೆ ಅದನ್ನು ಪುನರಾವರ್ತಿಸಬಹುದು ಸರಿಯಾದ ಕ್ರ್ಯಾನ್ಸ್ ಹಕ್ಕುಗಳ ಹೋಲ್ಡರ್ ಇತರರ ವಿರುದ್ಧ ಅದನ್ನು ಒತ್ತಾಯ ಮಾಡುವ ಆಯ್ಕೆ ಮತ್ತು ಬೌದ್ಧಿಕ ಆಸ್ತಿಯ ಇತರ ಲಕ್ಷಣಗಳು ಅಥವಾ ಗುಣಲಕ್ಷಣಗಳನ್ನು ನಾವು ನೋಡಿದೆವು ಈಗ ಬೌದ್ಧಿಕ ಆಸ್ತಿಯನ್ನು ಅರ್ಥೈಸಿಕೊಳ್ಳುವಲ್ಲಿ ಅಥವಾ ವಿವರಿಸುವ ವಸ್ತುಗಳ ಪೈಕಿ ಮೊದಲನೆಯದು ಬೌದ್ಧಿಕ ಆಸ್ತಿ ಬಲವು ಸ್ವತಃ ಪ್ರಕಟಗೊಳ್ಳುವ ವಿಷಯವನ್ನು ಮೊದಲು ಅರ್ಥಮಾಡಿಕೊಳ್ಳುವುದು ಏಕೆಂದರೆ ನಾನು ಮೊದಲು ಹೇಳಿದಂತೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಹಕ್ಕುಗಳ ಸಮೂಹವಾಗಿದ್ದು ಇದು ವಿಭಿನ್ನ ಅಭಿವ್ಯಕ್ತಿಗಳ ಮೇಲೆ ಪ್ರಕಟವಾಗುತ್ತದೆ ಅದು ಒಂದು ವ್ಯಾಖ್ಯಾನವಾಗಿದೆ ಇದು ಸ್ವತಃ ಸ್ಪಷ್ಟವಾಗಿ ಗೋಚರಿಸುತ್ತದೆ ಹೊಸ ಹಕ್ಕುಗಳು ವಾಸ್ತವವಾಗಿ ವಿಚಾರಗಳ ಮೇಲೆ ಅಲ್ಲ ಭೌಗೋಳಿಕ ಸೂಚನೆಯು ವಾಸ್ತವವಾಗಿ ಕೆಲವು ಕಲ್ಪನೆಯಲ್ಲ ನಿರ್ದಿಷ್ಟ ಭೌಗೋಳಿಕತೆಯಿಂದ ಬರುವ ಕೆಲವು ಉತ್ಪನ್ನಗಳಿವೆ ಅವು ಬೆಲೆಬಾಳುವವು ಮತ್ತು ಅದು ಆ ಸ್ಥಳದ ಮೂಲಕ್ಕೆ ಒಂದು ಗುಣಲಕ್ಷಣವಾಗಿದೆ ಎಂಬುದು ಸತ್ಯ ಆ ಸ್ಥಳವು ಕೆಲವು ವಿಶೇಷ ಹವಾಮಾನವನ್ನು ಹೊಂದಿರಬಹುದು ಅಥವಾ ಕೆಲವು ಹವಾಮಾನದ ಪರಿಸ್ಥಿತಿಗಳನ್ನು ಹೊಂದಿರಬಹುದು ಅದು ಉತ್ಪನ್ನವನ್ನು ಅಥವಾ ಕೊಡುಗೆಗಳನ್ನು ನೀಡುತ್ತದೆ ಭೌಗೋಳಿಕ ಕೊಡುಗೆ ಉತ್ಪನ್ನಕ್ಕೆ ಆದ್ದರಿಂದ ನೀವು ನಿರ್ದಿಷ್ಟ ಸ್ಥಳದೊಂದಿಗೆ ಉತ್ಪನ್ನವನ್ನು ಗುರುತಿಸಿ ಈಗ ಹೆಚ್ಚು ಯೋಚನೆಯಿಲ್ಲ ಸ್ಪೀಕರ್ 2 ಈ ಭೌಗೋಳಿಕ ಸೂಚನೆಯ ಫಲಾನುಭವಿ ಯಾರು ಭೌಗೋಳಿಕ ಸೂಚನೆಯ ಫಲಾನುಭವಿಯು ಜನರು ಅದರ ಬಲವನ್ನು ಬಳಸುವ ಸಮುದಾಯ ಆ ಸ್ಥಳದಿಂದ ನಿರ್ಮಾಪಕರು ಅವರು ಆ ಹಕ್ಕು ಬಳಸಬಹುದಾದ ಜನರಾಗಿದ್ದಾರೆ ಉದಾಹರಣೆಗೆ ಡಾರ್ಜಿಲಿಂಗ್ ಚಹಾ ಡಾರ್ಜಿಲಿಂಗ್ನಲ್ಲಿನ ತೋಟಗಳನ್ನು ಹೊಂದಿರುವ ಜನರು ಮತ್ತು ಚಹಾದ ಉತ್ಪಾದನೆ ಮತ್ತು ಉತ್ಪಾದನೆಯಲ್ಲಿ ನಿಜವಾಗಿ ಯಾರು ಈ ಚಹಾವು ಡಾರ್ಜಿಲಿಂಗ್ನಿಂದ ಬಂದಿದೆ ಎಂದು ಹೇಳಲು ಬಳಸಬಹುದು ಏಕೆಂದರೆ ಡಾರ್ಜಿಲಿಂಗ್ ಚಹಾ ಅದು ಕೂರ್ಗ್ನಲ್ಲಿ ಅಥವಾ ಶ್ರೀಲಂಕಾದ ಕೆಲವು ಭಾಗಗಳಲ್ಲಿ ಬೆಳೆಯಲಾಗುವ ಚಹಾಕ್ಕಾಗಿ ಇಲ್ಲದಿರುವ ಕೆಲವು ಗುಣಲಕ್ಷಣಗಳನ್ನು ಹೊಂದಿರುವ ಪತ್ತೆಹಚ್ಚಲಾಗಿದೆ ಅದು ಇಲ್ಲ ಆ ನಿರ್ದಿಷ್ಟ ಪ್ರದೇಶದಿಂದ ತಯಾರಿಸಲು ಸಾಧ್ಯವಿರುವ ಜನರು GI ಒಂದು ಭೌಗೋಳಿಕ ಸೂಚನೆಯನ್ನು ಸಮರ್ಥಿಸಬಹುದು ಈಗ ನಮ್ಮ ವ್ಯಾಖ್ಯಾನಕ್ಕೆ ಹಿಂತಿರುಗಿ ಆದ್ದರಿಂದ ಅದು ಸ್ವತಃ ಪ್ರಕಟಗೊಳ್ಳುವ ವಿಷಯದಿಂದ ಬೌದ್ಧಿಕ ಆಸ್ತಿಯನ್ನು ನಾವು ತಿಳಿದಿದ್ದೇವೆ ಕಲ್ಪನೆಯು ಆವಿಷ್ಕಾರದ ರೂಪದಲ್ಲಿ ಸ್ವತಃ ಸ್ಪಷ್ಟವಾಗಿ ಕಂಡುಬಂದರೆ ಅದು ಪೇಟೆಂಟ್ನಿಂದ ರಕ್ಷಿಸಲ್ಪಟ್ಟಿದೆ ಒಂದು ಅಭಿವ್ಯಕ್ತಿಯ ರೂಪದಲ್ಲಿ ಆಲೋಚನೆಯು ಸ್ವತಃ ಸ್ಪಷ್ಟವಾಗಿ ಗೋಚರಿಸಿದರೆ ಒಂದು ಸಾಹಿತ್ಯಿಕ ಕೆಲಸ ಅಥವಾ ಕಲಾತ್ಮಕ ಕೆಲಸ ಅಥವಾ ಛಾಯಾಗ್ರಹಣದ ಕೆಲಸ ನಂತರ ಅದು ಹಕ್ಕುಸ್ವಾಮ್ಯದಿಂದ ರಕ್ಷಿಸಲ್ಪಟ್ಟಿದೆ ಆಲೋಚನೆಯು ಸೌಂದರ್ಯದ ವಿನ್ಯಾಸವಾಗಿದ್ದರೆ ಕಣ್ಣಿಗೆ ಯಾವುದೇ ಕ್ರಿಯಾತ್ಮಕ ಅಂಶವನ್ನು ಹೊಂದಿರದ ವಿನ್ಯಾಸವನ್ನು ಅದು ಮೆಚ್ಚಿಸುತ್ತದೆ ಅದು ಕಣ್ಣಿಗೆ ತಕ್ಕಂತೆ ಇದೆ ನಂತರ ವಿಷಯವು ನೋಂದಾಯಿತ ವಿನ್ಯಾಸದಿಂದ ರಕ್ಷಿಸಲ್ಪಡುತ್ತದೆ ಎಂದು ನಾವು ಹೇಳುತ್ತೇವೆ ಈಗ ನೋಂದಾಯಿತ ವಿನ್ಯಾಸವನ್ನು ಅರ್ಥಮಾಡಿಕೊಳ್ಳಲು ನಾನು ನಿಮಗೆ ಈ ಉದಾಹರಣೆಯನ್ನು ನೀಡುತ್ತೇನೆ ನೈಕ್ ಅಥವಾ ಅಡೀಡಸ್ನಂತಹ ಕಂಪೆನಿಯಿಂದ ವಿನ್ಯಾಸಗೊಳಿಸಲಾದ ಒಂದು ಷೂ ಕಾರ್ಯಕ್ಷಮತೆಗೆ ಸಹ ಕೊಡುಗೆ ನೀಡುವ ಕೆಲವು ವಿನ್ಯಾಸ ಅಂಶಗಳನ್ನು ಹೊಂದಿರುತ್ತದೆ ಅದು ವೇಗವಾಗಿ ಗಾಳಿಯನ್ನು ಕತ್ತರಿಸಿ ಮಾಡುತ್ತದೆ ಅದು ಹಿಡಿತವನ್ನು ನೀಡುತ್ತದೆ ಇದು ಕಾಲಿನ ಕೆಲವು ಭಾಗಗಳಲ್ಲಿ ಕೆಲವು ಬೆಂಬಲವನ್ನು ನೀಡುತ್ತದೆ ಆದ್ದರಿಂದ ಆ ವಿನ್ಯಾಸದ ಅಂಶಗಳು ಸಹ ಕ್ರಿಯಾತ್ಮಕ ಅಂಶವನ್ನು ಹೊಂದಿವೆ ಆದ್ದರಿಂದ ಅಂತಹ ವಿನ್ಯಾಸವು ನೋಂದಾಯಿತ ವಿನ್ಯಾಸದ ವಿಷಯವಾಗಿರಬೇಕು ಎಂದು ನಾವು ಹೇಳುತ್ತಿಲ್ಲ ಏಕೆಂದರೆ ಅದು ಅವರಿಗೆ ಸೌಂದರ್ಯದ ಭಾಗವಾಗಿರಬಹುದು ಆದರೆ ಒಂದು ಕ್ರಿಯಾತ್ಮಕ ಭಾಗವನ್ನು ಹೊಂದಿರುವವರು ಸರಿಯಾದ ನೋಂದಾಯಿತ ವಿನ್ಯಾಸಕ್ಕೆ ಹೋಗುವುದಿಲ್ಲ ಹೇಗಾದರೂ ಬೂಟು ಅಥವಾ ಮೊಲದಂತೆ ಕಾಣುವಂತೆ ವಿನ್ಯಾಸಗೊಳಿಸಿದ್ದರೆ ಅನೇಕ ಮಕ್ಕಳ ಪಾದರಕ್ಷೆಗಳನ್ನು ಮೊಲದಂತೆ ವಿನ್ಯಾಸಗೊಳಿಸಲಾಗಿದೆ ಅಥವಾ ಅಂತಹ ಸಂದರ್ಭಗಳಲ್ಲಿ ಕಾರ್ಟೂನ್ ಪಾತ್ರದಲ್ಲಿ ವಿನ್ಯಾಸಗೊಳಿಸಲಾಗಿರುತ್ತದೆ ವಿನ್ಯಾಸವು ಕ್ರಿಯಾತ್ಮಕ ಅಂಶವನ್ನು ಹೊಂದಿದೆ ಎಂದು ನಾವು ಹೇಳುತ್ತಿಲ್ಲ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಕಣ್ಣಿಗೆ ಕಲಾತ್ಮಕವಾಗಿ ಸಂತೋಷಪಡುವ ಮತ್ತು ಪರೀಕ್ಷೆ ಕಣ್ಣು ನೋಡುವಂತಹ ವಿಷಯಗಳಿಗೆ ನೋಂದಾಯಿತ ವಿನ್ಯಾಸದ ವ್ಯಾಪ್ತಿಯಾಗಿದೆ ಆದ್ದರಿಂದ ಕ್ರಿಯಾತ್ಮಕ ಅಂಶಗಳನ್ನು ವಿನ್ಯಾಸಕ್ಕೆ ಒಳಪಡಿಸಿದಾಗ ಬಲ ಹೊಂದಿರುವವರು ಸಾಮಾನ್ಯವಾಗಿ ಹೋಗುವುದಿಲ್ಲ ಮತ್ತು ಅದಕ್ಕೆ ಒಂದು ನೋಂದಾಯಿತ ವಿನ್ಯಾಸವನ್ನು ಪಡೆಯುವುದಿಲ್ಲ ಅವರಿಗೆ ಬಹು ಹಕ್ಕುಗಳಿವೆ ಮೊದಲು ಅದು ವ್ಯಾಪಾರ ಚಿಹ್ನೆ ಮತ್ತು ನಂತರ ವಿಷಯವು ಕಾಣುವ ರೀತಿಗೆ ಹಕ್ಕುಸ್ವಾಮ್ಯವನ್ನು ನೀಡಬಹುದು ಏಕೆಂದರೆ ಬಹುತೇಕ ಎಲ್ಲಾ ಡಿಸ್ನಿ ಪಾತ್ರಗಳು ಹಕ್ಕುಸ್ವಾಮ್ಯದ ಕೆಲವು ವಿಷಯಗಳ ವಿಷಯವಾಗಿದೆ ಆದ್ದರಿಂದ ನೀವು ಯಾವುದೇ ರೂಪದಲ್ಲಿ ಆ ಚಿತ್ರವನ್ನು ರಚಿಸಲಾಗುವುದಿಲ್ಲ ಅದು ನಿಮಗೆ ತಿಳಿದಿರುವಂತೆ ಹಕ್ಕುಸ್ವಾಮ್ಯವನ್ನು ಉಲ್ಲಂಘಿಸುತ್ತದೆ ಇದು ಲೇಖಕರ ಜೀವನ ಮತ್ತು ಭಾರತದಲ್ಲಿ 60 ವರ್ಷಗಳು ಆದ್ದರಿಂದ ಅದು ಗಣನೀಯವಾಗಿ ಸರಿಯಾಗಿದೆ ಬೌದ್ಧಿಕ ಆಸ್ತಿಯನ್ನು ವಿವರಿಸುವಲ್ಲಿ ನಾವು ಮೊದಲಿಗೆ ವಿಷಯವನ್ನು ನೋಡುತ್ತೇವೆ ನಂತರ ಅದನ್ನು ರಕ್ಷಿಸಲಾಗಿರುವ ಫಾರ್ಮ್ ಅನ್ನು ನಾವು ನೋಡುತ್ತೇವೆ ಈಗ ನಾವು ಬೌದ್ಧಿಕ ಆಸ್ತಿ ಹಕ್ಕುಗಳು ಅಸ್ಪಷ್ಟ ಹಕ್ಕುಗಳೆಂದು ನಾವು ಹೇಳಿದ್ದೇವೆ ಮತ್ತು ಈ ಹಕ್ಕಿನ ವ್ಯಾಪ್ತಿಗಳನ್ನು ಪರಿಶೋಧಿಸಲು ನಮಗೆ ಕಷ್ಟವಾಗುತ್ತದೆ ನೋಂದಣಿ ಸರಿಯಾದ ಹೋಲ್ಡರ್ ಏನನ್ನು ಹೇಳಿದ್ದಾರೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುವ ಒಂದು ವಿಧಾನವಾಗಿದೆ ಪೇಟೆಂಟ್ ನಿರ್ದಿಷ್ಟಪಡಿಸುವಿಕೆಯನ್ನು ನೋಂದಣಿ ಮಾಡುವ ಮೂಲಕ ಪೇಟೆಂಟ್ ನೀಡಲಾಗುವುದು ನೋಂದಣಿ ಸಾಹಿತ್ಯದ ನೋಂದಣಿಯಾಗಿರಬಹುದು ಜಾರಿ ಉದ್ದೇಶಗಳಿಗಾಗಿ ಕಡ್ಡಾಯವಾಗಿಲ್ಲದಿದ್ದರೂ ಸಾಹಿತ್ಯ ಕೃತಿಗಳನ್ನು ನೋಂದಾಯಿಸಬಹುದು ಸಾಫ್ಟ್ವೇರ್ ಕೋಡ್ ಅನ್ನು ಹಕ್ಕುಸ್ವಾಮ್ಯದ ಮೂಲಕ ನೋಂದಾಯಿಸಲಾಗುತ್ತದೆ ಟ್ರೇಡ್ಮಾರ್ಕ್ಗಳನ್ನು ನೋಂದಾಯಿಸಲಾಗಿದೆ ಆದ್ದರಿಂದ ಈ ಹಕ್ಕನ್ನು ನ್ಯಾಯಾಲಯ ಮತ್ತು ನ್ಯಾಯಾಲಯದ ಅಧಿಕೃತ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯಾಗಿದೆ ಇದು ಗುರುತಿಸಲ್ಪಟ್ಟಿದೆ ಜನರು ಅದನ್ನು ಪರಿಶೀಲಿಸಬಹುದು ಮತ್ತು ಅದು ಸಹ ಏಕೆಂದರೆ ಅದು ಕಾನೂನಿನಿಂದ ಬೆಂಬಲಿತವಾಗಿದೆ ಟ್ರೇಡ್ಮಾರ್ಕ್ಸ್ ಆಕ್ಟ್ ಆಫ್ 1999 ಇದು ಟ್ರೇಡ್ಮಾರ್ಕ್ ಹೊಂದಿರುವವರಿಗೆ ಅದನ್ನು ಜಾರಿಗೊಳಿಸುವ ಹಕ್ಕನ್ನು ನೀಡುತ್ತದೆ ಪೇಟೆಂಟ್ ಆಕ್ಟ್ 1970 ಇತರರಿಗೆ ವಿರುದ್ಧ ಮಂಜೂರು ಪೇಟೆಂಟ್ ಜಾರಿಗೆ ಹಕ್ಕು ಸ್ವಾಮ್ಯವನ್ನು ನೀಡುತ್ತದೆ ಹಾಗಾಗಿ ಸರ್ಕಾರವು ಅಥವಾ ರಾಜ್ಯವು ನೋಂದಣಿ ಮಾಡುತ್ತಿದೆ ಆದ್ದರಿಂದ ನೋಂದಣಿ ಬೌದ್ಧಿಕ ಆಸ್ತಿಯ ಮೇಲೆ ಪವಿತ್ರತೆಯನ್ನು ನೀಡುತ್ತದೆ ಆದ್ದರಿಂದ ವಿಷಯವು ಬದಲಾಗಬಹುದು ಮತ್ತು ವಿಷಯದ ಆಧಾರದ ಮೇಲೆ ನೀವು ವಿಭಿನ್ನ ಹಕ್ಕುಗಳನ್ನು ಹೊಂದಬಹುದು ನೀವು ಒಂದು ವಿನ್ಯಾಸವನ್ನು ಸಲ್ಲಿಸುತ್ತಿದ್ದರೆ ನೋಂದಾಯಿತ ವಿನ್ಯಾಸ ಅಥವಾ ನೋಂದಾಯಿತ ಟ್ರೇಡ್ಮಾರ್ಕ್ ನೀವು ರೂಪಗಳು ಮತ್ತು ವ್ಯಕ್ತಿಗಳನ್ನು ಸಲ್ಲಿಸುತ್ತಿರುವಿರಿ ನಿಮಗೆ ಗೊತ್ತಾ ನೀವು ಕೆಲವೊಂದು ಪತ್ರಗಳನ್ನು ಕೆಲವು ಅಂಕಗಳೊಂದಿಗೆ ಸಲ್ಲಿಸುತ್ತಿರುವಿರಿ ಏಕೆಂದರೆ ನೋಂದಣಿ ರೀತಿಯ ನೋಂದಣಿ ವಿವರಗಳ ವಿವರ ಬದಲಾಗುತ್ತದೆ ಇದು ಮತ್ತು ನೋಂದಾವಣೆ ಒಂದು ಚೆಕ್ ಮಾಡುತ್ತದೆ ಚೆಕ್ ತೆರವುಗೊಳಿಸಲಾಗಿದೆ ವೇಳೆ ನಂತರ ನೀವು ನಿಮ್ಮ ಬಲ ಪಡೆಯುವುದು ಇದು ಮುಂಚೆ ಹೋದವುಗಳಿಗೆ ಹೋಲುತ್ತದೆ ಅವು ಇದೇ ರೀತಿಯ ಪದಗಳಾಗಿವೆ ನಂತರ ನೋಂದಾವಣೆ ಒಂದು ಆಕ್ಷೇಪಣೆಯನ್ನು ಉಂಟುಮಾಡಬಹುದು ನೀವು ಕಂಡುಹಿಡಿದಂತಹ ಯಾವುದೇ ಪದಗಳು ಇಲ್ಲದಿದ್ದರೆ ಅಥವಾ ನೀವು ಮೊದಲ ಬಾರಿಗೆ ಪದವನ್ನು ಬಳಸಿದರೆ ಬೇರೆ ಯಾರೂ ಅದನ್ನು ಮೊದಲು ಮಾಡಲಿಲ್ಲ ಸ್ವಲ್ಪಮಟ್ಟಿಗೆ ನೀವು ಮಾರ್ಕ್ ಪಡೆಯುತ್ತೀರಿ ಇದು ನೇರ ಮುನ್ನಡೆಯ ಪ್ರಕ್ರಿಯೆ ವಿನ್ಯಾಸ ಮತ್ತೊಮ್ಮೆ ವಿನ್ಯಾಸ ಅನನ್ಯವಾಗಿ ಕಾಣುತ್ತದೆ ಇದು ಮೂಲವಾಗಿದೆ ಮತ್ತು ನೀವು ಆ ವಿನ್ಯಾಸವನ್ನು ಸಲ್ಲಿಸಿದ ಮೊದಲ ವ್ಯಕ್ತಿ ಇದು ನೋಂದಣಿ ಪಡೆಯುತ್ತದೆ ಆದರೆ ಪೇಟೆಂಟ್ಗಳು ಬೇರೆಯ ಮಾರ್ಗವನ್ನು ಅನುಸರಿಸುತ್ತವೆ ಪೇಟೆಂಟುಗಳ ವಿವರಣೆಯು ಸಂಪೂರ್ಣ ಆವಿಷ್ಕಾರವನ್ನು ವಿವರವಾಗಿ ಹೊಂದಿರುತ್ತದೆ ಮತ್ತು ಇದು ಕೇವಲ ಆವಿಷ್ಕಾರವಲ್ಲ ಆವಿಷ್ಕಾರದ ಕೆಲಸ ಆವಿಷ್ಕಾರಗಳ ವೈಶಿಷ್ಟ್ಯಗಳು ಅನುಕೂಲಗಳು ಆವಿಷ್ಕಾರದ ವಿವಿಧ ವ್ಯತ್ಯಾಸಗಳು ಆವಿಷ್ಕಾರದ ಮೊದಲು ಏನಾಯಿತು ಎಂಬುದರ ಕುರಿತು ಸರಿಯಾದ ಹೋಲ್ಡರ್ ಸಹ ವಿವರಿಸಬೇಕು ಆದ್ದರಿಂದ ಇದು ಒಂದು ನಿರೂಪಣೆಯಾಗಿದೆ ಅವನು ತನ್ನ ಆವಿಷ್ಕಾರವನ್ನು ವಿವರಿಸುತ್ತಾನೆ ಮತ್ತು ಅದಕ್ಕೂ ಮುಂಚೆಯೇ ಆವಿಷ್ಕಾರದ ಹಿನ್ನೆಲೆಯನ್ನು ಅವನು ವಿವರಿಸುತ್ತಾನೆ ಅವನಿಗೆ ಮೊದಲು ತಂತ್ರಜ್ಞಾನಗಳು ಮತ್ತು ಅವರ ಗೋಳದ ಕಲೆಯು ನುರಿತ ವ್ಯಕ್ತಿಗೆ ಹೇಗೆ ಸಾಧ್ಯವಿರಲಿಲ್ಲ ಆದರೆ ಅವರ ಸೃಜನಶೀಲ ಶ್ರಮದೊಂದಿಗೆ ಈ ಆವಿಷ್ಕಾರದೊಂದಿಗೆ ಬರಲು ಅವನು ಅದನ್ನು ಸಾಧಿಸಲು ಸಾಧ್ಯವಾಯಿತು ಆದ್ದರಿಂದ ಇದು ಹಿನ್ನೆಲೆ ಕಲೆಯಿಂದ ಪ್ರಾರಂಭವಾಗುವ ಒಂದು ನಿರೂಪಣೆಯಾಗಿದೆ ನಂತರ ಆವಿಷ್ಕಾರವನ್ನು ವಿವರಿಸುವ ಕಡೆಗೆ ಹೋಗುತ್ತದೆ ಆವಿಷ್ಕಾರದ ಉದ್ದೇಶಗಳು ಆವಿಷ್ಕಾರವು ಬಗೆಹರಿಸುವ ಸಮಸ್ಯೆಗಳು ಯಾವುವು ಹಲವಾರು ಇತರ ವಿಷಯಗಳು ಮತ್ತು ಆವಿಷ್ಕಾರಗಳು ಹೇಗೆ ಆವಿಷ್ಕಾರವು ಕಾರ್ಯನಿರ್ವಹಿಸುತ್ತದೆ ಆವಿಷ್ಕಾರವು ಯಾಂತ್ರಿಕ ಆವಿಷ್ಕಾರವನ್ನು ಹೊಂದಿದ್ದರೆ ಅಥವಾ ಆವಿಷ್ಕಾರದ ಭಾಗಗಳಾಗಿವೆ ಮತ್ತು ಅಂತಿಮವಾಗಿ ಇದು ಹಕ್ಕುಗಳೊಂದಿಗೆ ಕೊನೆಗೊಳ್ಳುತ್ತದೆ ಆದ್ದರಿಂದ ನಾವು ಪೇಟೆಂಟ್ ವಿವರಣೆಯನ್ನು ಕರೆಯುವಲ್ಲಿ ಆವಿಷ್ಕಾರವನ್ನು ವಿವರಿಸುವ ಈ ಸಂಪೂರ್ಣ ಪ್ರಕ್ರಿಯೆ ಪೇಟೆಂಟ್ ಆಫೀಸ್ ಇದು ನೋಂದಾಯಿಸದೆ ಇರುವ ಕೆಲಸವನ್ನು ಮಾಡುತ್ತದೆ ಇದು ವಿವರಗಳನ್ನು ಹೆಚ್ಚಿನ ಆಳದಲ್ಲಿ ಪರೀಕ್ಷಿಸುತ್ತದೆ ಈಗ ಸರಿಯಾದ ಹೋಲ್ಡರ್ಗೆ ವರದಿಯನ್ನು ನೀಡುವ ಮೂಲಕ ಪರಿಶೀಲನೆ ಮಾಡಲಾಗುತ್ತದೆ ಭಾರತದಲ್ಲಿ ನಾವು ಇದನ್ನು ಮೊದಲ ಪರೀಕ್ಷೆ ವರದಿ ಎಂದು ಕರೆಯುತ್ತೇವೆ ಮೊದಲ ಪರೀಕ್ಷೆಯ ವರದಿಯನ್ನು ನೀಡಲಾಗುತ್ತದೆ ಅಲ್ಲಿ ಯಾವುದೇ ಆಕ್ಷೇಪಣೆಗಳಿವೆಯೇ ಆದರೆ ಯಾವುದೇ ವಿರೋಧಗಳು ತಾಂತ್ರಿಕ ಆಕ್ಷೇಪಣೆಗಳಾಗಿರಬಹುದು ಅಥವಾ ಅದು ಸಾಧ್ಯವಾದರೆ ಅದರಲ್ಲಿ ಅವನು ಹೇಗೆ ತನ್ನ ಆವಿಷ್ಕಾರವನ್ನು ಬೆಳಕಿನಲ್ಲಿ ಹೇಗೆ ಸಮರ್ಥಿಸಿಕೊಳ್ಳಬಹುದು ಎಂದು ಬಲ ಹೋಲ್ಡರ್ ಕೇಳಲಾಗುತ್ತದೆ ಕೆಲವು ಗಣನೀಯ ಆಕ್ಷೇಪಣೆ ಭಾರತೀಯ ಕಾನೂನಿನಡಿಯಲ್ಲಿ ಪೇಟೆಂಟ್ ಪೇಟೆಂಟ್ ಮಾಡದಿದ್ದರೆ ಆಕ್ಷೇಪಣೆಯು ಇರುತ್ತದೆ ಪೇಟೆಂಟ್ ಈಗಾಗಲೇ ಕಲೆಯಲ್ಲಿ ಮುಂಚಿತವಾಗಿ ಏನನ್ನಾದರೂ ಆವರಿಸಿದ್ದರೆ ಅದು ಮುಂಚಿತವಾಗಿಯೇ ಇದೆ ಅದು ಈಗಾಗಲೇ ಬಂದಿದೆ ಅಥವಾ ಪೇಟೆಂಟ್ ಪ್ರತಿಯೊಬ್ಬರಿಗೂ ಮಾಡಲು ಸ್ಪಷ್ಟವಾಗಿದೆ ಈ ಎಲ್ಲಾ ಸಂದರ್ಭಗಳಲ್ಲಿ ಕಚೇರಿ ಈ ಗಣನೀಯ ಆಕ್ಷೇಪಣೆಗಳನ್ನು ಹೆಚ್ಚಿಸುತ್ತದೆ ಮತ್ತು ಈ ಗಣನೀಯ ಆಕ್ಷೇಪಣೆಗಳು ಮತ್ತು ಈ ಗಣನೀಯ ಆಕ್ಷೇಪಣೆಗಳು ಅವುಗಳನ್ನು ಪಡೆಯಲು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಪೇಟೆಂಟ್ ಅರ್ಜಿಯ ಮೇಲೆ ಆಕ್ಷೇಪಣೆಯನ್ನು ಉಂಟುಮಾಡುವ ಈ ಪ್ರಕ್ರಿಯೆಯು ಪೇಟೆಂಟ್ ಫಿರ್ಯಾದಿ ಎಂದು ಕರೆಯಲ್ಪಟ್ಟಿದೆ ಮತ್ತು ಪೇಟೆಂಟ್ ಕಾನೂನು ಬಹಳ ವಿವರವಾದ ಮತ್ತು ಕೆಲವೊಮ್ಮೆ ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದೆ ಪೇಟೆಂಟ್ ಫಿರ್ಯಾದಿಗಳು ವಾಸ್ತವವಾಗಿ ಟ್ರೇಡ್ಮಾರ್ಕ್ ಕಾನೂನು ಅಥವಾ ವಿನ್ಯಾಸದ ಹಕ್ಕುಗಳ ವಿಚಾರಣೆಯಿಂದ ವಿಭಿನ್ನವಾಗಿದೆ ಇದರಲ್ಲಿ ಸಾಕಷ್ಟು ವಿವರಗಳನ್ನು ಒಳಗೊಂಡಿರುತ್ತದೆ ಹಕ್ಕಿಗೆ ನೀಡಲಾಗುವ ಮೊದಲು ಅದನ್ನು ಯಾವ ವ್ಯಕ್ತಿಯು ಹೋಗುತ್ತಾನೋ ಅದರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ಇದೆ ಆದ್ದರಿಂದ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ನಾವು ವ್ಯಾಖ್ಯಾನಿಸುವ ಪ್ರಮುಖ ಅಂಶಗಳಲ್ಲಿ ನೋಂದಣಿ ಒಂದಾಗಿದೆ ಮತ್ತು ನೋಂದಣಿ ಸ್ವತಃ ಬದಲಾಗುತ್ತದೆ ವಿವಿಧ ಬಗೆಯ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದಂತೆ ವಿಷಯವು ಬದಲಾಗುತ್ತದೆ ಹೇಗೆ ವಿಭಿನ್ನ ರೀತಿಯ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದಂತೆ ನೋಂದಣಿ ಪ್ರಕ್ರಿಯೆಯು ಬದಲಾಗುತ್ತದೆ ನಂತರ ಈ ಹಕ್ಕುಗಳು ಹಕ್ಕುಗಳ ಗುಂಪನ್ನು ನೀಡುತ್ತವೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಪೇಟೆಂಟ್ಗಳು ಟ್ರೇಡ್ಮಾರ್ಕ್ಗಳು ಕೃತಿಸ್ವಾಮ್ಯ ವಿನ್ಯಾಸಗಳು ಅವು ಹಕ್ಕುಗಳ ಗುಂಪನ್ನು ನೀಡುತ್ತವೆ ಇದು ನಿಜವಾಗಿಯೂ ಬಲ ಹೋಲ್ಡರ್ಗೆ ಹಕ್ಕುಗಳ ಬಂಡಲ್ ಆಗಿದೆ ಮತ್ತು ಹಕ್ಕುಗಳ ಈ ಕಟ್ಟುಗಳ ಸಹ ಬದಲಾಗುತ್ತದೆ ಒಂದು ಸಾಹಿತ್ಯಿಕ ಕೆಲಸದ ಸಂದರ್ಭದಲ್ಲಿ ಬಲಕ್ಕೆ ಮುದ್ರಿಸುವ ಹಕ್ಕನ್ನು ಪ್ರಕಟಿಸುವ ಹಕ್ಕನ್ನು ನಿರ್ವಹಿಸಲು ಹಕ್ಕನ್ನು ಚಿತ್ರ ಅಥವಾ ದಾಖಲೆಯನ್ನು ಹಕ್ಕನ್ನು ಒಳಗೊಂಡಿರಬಹುದು ಏಕೆಂದರೆ ಇಲ್ಲಿ ಒಂದು ಪರಿಕಲ್ಪನೆಯ ಅಭಿವ್ಯಕ್ತಿ ಮತ್ತು ಅಭಿವ್ಯಕ್ತಿಯ ಎಲ್ಲಾ ಪ್ರಕಾರಗಳು ಹೆಚ್ಚಾಗಿ ಮಧ್ಯಮದಲ್ಲಿ ಸೆರೆಹಿಡಿಯುವ ಸಾಧ್ಯತೆ ನೀವು ಕೃತಿಸ್ವಾಮ್ಯವನ್ನು ಅರ್ಥಮಾಡಿಕೊಂಡಾಗ ಇದು ವಿಮರ್ಶಾತ್ಮಕವಾಗಿದೆ ಏಕೆಂದರೆ ಕೃತಿಸ್ವಾಮ್ಯ ಪ್ರತಿಗಳನ್ನು ಮಾಡಲು ಹಕ್ಕು ಬೇಕಾಗುತ್ತದೆ ಮತ್ತು ನಕಲುಗಳನ್ನು ಮಾಡುವ ಹಕ್ಕನ್ನು ನೀವು ಹೇಳುತ್ತಿರುವಾಗ ಆ ನಕಲುಗಳನ್ನು ಎಲ್ಲಿ ಮಾಡುತ್ತೀರಿ ಮಧ್ಯಮ ಬಲ ಯಾವಾಗಲೂ ಇರುತ್ತದೆ ಆದ್ದರಿಂದ ಕೃತಿಸ್ವಾಮ್ಯವು ಬಂದಾಗ ಕೈಗಾರಿಕಾ ಕ್ರಾಂತಿಯ ಮುಂಚೆಯೇ ಅಂದರೆ ನಾವು ಸಾಮಾನ್ಯವಾಗಿ ಮೌಖಿಕ ಸೂತ್ರದ ಸಂಪ್ರದಾಯವನ್ನು ಕರೆಯುವ ಜ್ಞಾನವನ್ನು ಹರಡುವ ಒಂದು ವಿಧಾನವನ್ನು ಪ್ರಪಂಚವು ಅನುಸರಿಸಿದೆ ಈಗ ನಿಮ್ಮ ಮಕ್ಕಳು ನೀವು ಅಧ್ಯಯನ ಮಾಡಿದ ನರ್ಸರಿ ರೈಮ್ಸ್ ಅಧ್ಯಯನ ಮಾಡುತ್ತಿದ್ದರೆ ಮತ್ತು ಪ್ರಾಯಶಃ ನಿಮ್ಮ ಹೆತ್ತವರು ಶಾಲೆಯಲ್ಲಿ ಅಧ್ಯಯನ ಮಾಡಿದ್ದರೆ ಅದು ಮೌಖಿಕ ಸೂತ್ರದ ಸಂಪ್ರದಾಯದ ಕಾರಣ ಅವರು ವರ್ಷಗಳಲ್ಲಿ ಪುನರಾವರ್ತಿತವಾಗುವುದನ್ನು ಒಂದೇ ರೀತಿಯಾಗಿಯೇ ಬಳಸುತ್ತಾರೆ ಮತ್ತು ಇದನ್ನು ಬಳಸಲಾಗುತ್ತಿತ್ತು ಈ ಹಕ್ಕುಗಳು ಇದಕ್ಕೆ ಮುಂಚಿನ ಅಸ್ತಿತ್ವದಲ್ಲಿದ್ದ ಇತಿಹಾಸದಲ್ಲಿ ಒಂದು ಬಿಂದುವಾಗಿ ಕಂಡುಬರುವ ಕೈಗಾರಿಕಾ ಕ್ರಾಂತಿಯ ದೂರಸ್ಥ ನಿದರ್ಶನಗಳು ಈ ಹಕ್ಕುಗಳನ್ನು ಕೆಲವು ರಾಜರು ನೀಡುತ್ತಿದ್ದರು ಆದರೆ ಕೈಗಾರಿಕಾ ಕ್ರಾಂತಿಯ ಆಗಮನದೊಂದಿಗೆ ಹಕ್ಕುಗಳು ಅಂತರರಾಷ್ಟ್ರೀಯ ಮನ್ನಣೆ ಪಡೆಯಿತು ಅದಕ್ಕಾಗಿ ಕಾರಣಗಳಿವೆ ಐತಿಹಾಸಿಕ ಕಾರಣಗಳು ನಾವು ಅದನ್ನು ಶೀಘ್ರದಲ್ಲಿಯೇ ಪಡೆಯುತ್ತೇವೆ ಆದ್ದರಿಂದ ಕೃತಿಸ್ವಾಮ್ಯ ವಾಸ್ತವವಾಗಿ ಅಸ್ತಿತ್ವಕ್ಕೆ ಬಂದಾಗ ಅಥವಾ ಹಕ್ಕುಸ್ವಾಮ್ಯವು ಗುರುತಿಸಲ್ಪಟ್ಟ ಹಕ್ಕನ್ನು ಪಡೆಯುವ ಮೊದಲು ಬಾಯಿಯ ಸೂತ್ರದ ಸಂಪ್ರದಾಯವು ಅಸ್ತಿತ್ವದಲ್ಲಿತ್ತು ಮೌಖಿಕ ಸೂತ್ರದ ಸಂಪ್ರದಾಯವು ಜನರ ಸಂಪ್ರದಾಯವಾಗಿದ್ದು ಅದನ್ನು ಮುಂದಿನ ಪೀಳಿಗೆಗೆ ರವಾನಿಸಿತ್ತು ಈಗ ನೀವು ಅದನ್ನು ಮಾಡಿದರೆ ತಾಂತ್ರಿಕವಾಗಿ ನೀವು ಹಕ್ಕುಸ್ವಾಮ್ಯವನ್ನು ಉಲ್ಲಂಘಿಸುತ್ತಿದ್ದೀರಾ ಈಗ ಮಾಧ್ಯಮವು ನಿಮ್ಮ ಮನಸ್ಸು ನಿಮ್ಮ ಮನಸ್ಸಿನಲ್ಲಿ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಮತ್ತು ಮುಂದಿನ ಪೀಳಿಗೆಗೆ ನೀವು ಹಾದುಹೋಗುತ್ತೀರಿ ಮತ್ತು ಮುಂದಿನ ತಲೆಮಾರಿನವರು ಅಥವಾ ಅವನು ಅಥವಾ ಅವಳಿಂದ ಕೇಳಿದ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ಅದನ್ನು ನೆನಪಿಸಿಕೊಳ್ಳುತ್ತಾನೆ ಮತ್ತು ಅದನ್ನು ಹಾದು ಹೋಗುತ್ತಾನೆ ಆದ್ದರಿಂದ ಮೌಖಿಕ ಫಾರ್ಮುಲಾಜಿಕ್ ಸಂಪ್ರದಾಯ ವಸ್ತುವನ್ನು ಕೆಲವು ಮಾಧ್ಯಮದಲ್ಲಿ ಸೆರೆಹಿಡಿಯದ ಹೊರತು ಕೃತಿಸ್ವಾಮ್ಯದ ಆಡಳಿತದ ವ್ಯಾಪ್ತಿಯ ಹೊರಗೆ ಉಳಿಯಬಹುದು ಕೃತಿಸ್ವಾಮ್ಯದ ಆಡಳಿತವು ಕೆಲವು ಮಾಧ್ಯಮಗಳಲ್ಲಿ ದಾಖಲಿಸಲು ಅಥವಾ ವ್ಯಕ್ತಪಡಿಸಬೇಕಾಗಿದೆ ಆದ್ದರಿಂದ ಮಾಧ್ಯಮದಲ್ಲಿ ಮುದ್ರಿಸು ಮಾಧ್ಯಮವನ್ನು ಮುದ್ರಿಸು ಅದು ಚಿತ್ರವಾಗಿದ್ದರೆ ಅದನ್ನು ಟೇಪ್ಗಳಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅಥವಾ ಈಗ ಅದು ಡಿಜಿಟಲ್ ಆಗಿದೆ ನಾವು ಪ್ರತಿಗಳನ್ನು ತಯಾರಿಸುವ ಬಗ್ಗೆ ಮಾತನಾಡುತ್ತಿದ್ದಾಗ ಅದು ಅಲ್ಲಿರುವ ಮಾಧ್ಯಮವನ್ನು ಸೂಚಿಸುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳುತ್ತೀರಿ ಯಾರಾದರೂ ಓದಿದ ಒಂದು ಕವಿತೆಯನ್ನು ನೀವು ಕೇಳಿದಲ್ಲಿ ಮತ್ತು ನೀವು ಅದನ್ನು ನೆನಪಿಟ್ಟುಕೊಳ್ಳುತ್ತಿದ್ದರೆ ನಾನು ಅದರ ನಕಲನ್ನು ಮಾಡಿದ್ದೇನೆ ಎಂದು ನೀವು ಹೇಳುತ್ತಿಲ್ಲ ಸಾಮಾನ್ಯ ಮಾತಿನಲ್ಲೂ ಸಹ ನೀವು ಬಳಸುವುದಿಲ್ಲ ಅದಕ್ಕಾಗಿ ನಾವು ಬೇರೆ ಬೇರೆ ಪದಗಳನ್ನು ಹೊಂದಿದ್ದೇವೆ ನಾನು ಅದನ್ನು ನೆನಪಿಸಿಕೊಂಡಿದ್ದೇನೆ ಅಥವಾ ಹೃದಯದಿಂದ ಅದನ್ನು ಕಲಿತಿದ್ದೇನೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಇದು ನಿಮಗೆ ಅರ್ಥವಾಗಬೇಕಾದ ಒಂದು ಪ್ರಮುಖ ಅಂಶವಾಗಿದೆ ಮತ್ತು ಅದರ ಹಿಂದಿನ ಕೆಲವು ಇತಿಹಾಸವನ್ನು ಹೊಂದಿದೆ ಕೃತಿಸ್ವಾಮ್ಯ ಅದು ಬಲವಾಗಿ ವಿಕಾಸಗೊಂಡಾಗ ನೀವು ಅದರ ಹಿಂದೆ ನೋಡಿದರೆ ಯುರೋಪ್ ವಿಶೇಷವಾಗಿ ಮೌಖಿಕ ಸೂತ್ರದ ಸಂಪ್ರದಾಯವನ್ನು ಹೊಂದಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ಸಾಕಷ್ಟು ಪ್ರಮಾಣದ ಅಧ್ಯಯನಗಳು ಇವೆ ಅವುಗಳಲ್ಲಿ ಕೆಲವು ಮೌಖಿಕ ಸೂತ್ರ ಸಂಪ್ರದಾಯದ ದೊಡ್ಡ ಫಲಾನುಭವಿಗಳ ಪೈಕಿ ಶೇಕ್ಸ್ಪಿಯರ್ನ ಒಂದು ದೊಡ್ಡ ಫಲಾನುಭವಿಗಳಾಗಿದ್ದು ಷೇಕ್ಸ್ಪಿಯರ್ ಅವರು ವಾಸ್ತವವಾಗಿ ಮೌಖಿಕ ಸೂತ್ರದ ಸಂಪ್ರದಾಯದಿಂದ ಆನುವಂಶಿಕವಾಗಿ ಮೊದಲು ಬಂದಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ಮತ್ತು ಅವರು ಬರೆದ ಕೆಲವೊಂದು ವಿಷಯಗಳು ಮೌಖಿಕ ಸೂತ್ರ ಸಂಪ್ರದಾಯದಲ್ಲಿ ಈಗಾಗಲೇ ಇದ್ದವು ಎಂದು ಹೇಳುವ ಅಧ್ಯಯನಗಳು ಇವೆ ಆದುದರಿಂದ ಅದು ಬಲ ಗುರುತಿಸಲ್ಪಟ್ಟ ಇತಿಹಾಸದಲ್ಲಿ ಒಂದು ಬಿಂದುವಾಗಿತ್ತು ಮತ್ತು ಕೈಗಾರಿಕಾ ಕ್ರಾಂತಿಯ ಕಾರಣ ಅದು ವ್ಯಾಪಕವಾಗಿದೆ ಮತ್ತು ಕೈಗಾರಿಕಾ ಕ್ರಾಂತಿ ಸಹ ಇದಕ್ಕೆ ಕೊಡುಗೆ ನೀಡಿತು ಏಕೆಂದರೆ ನಾವು ಬೌದ್ಧಿಕ ಆಸ್ತಿ ಹಕ್ಕುಗಳ ಬಗ್ಗೆ ಮಾತನಾಡಿದ್ದೇವೆ ಎಲ್ಲವು ಮೊದಲು ಕೈಗಾರಿಕಾ ಕ್ರಾಂತಿಯಲ್ಲಿ ಹೊರಹೊಮ್ಮಿದೆ ಈ ಹಕ್ಕುಗಳು ನಕಲಿ ಎಂದು ನಾವು ಹೇಳಿದ್ದೇವೆ ನೀವು ಬಹುಸಂಖ್ಯೆಯನ್ನು ಮಾಡಬಹುದು ನೀವು ಅವುಗಳನ್ನು ಪುನರಾವರ್ತಿಸಬಹುದು ನೀವು ಮೊದಲ ನಕಲನ್ನು ಹೊಂದಿದ್ದರೆ ನೀವು ಅದರ ಬಹು ನಕಲುಗಳನ್ನು ಮಾಡಬಹುದು ಕೈಗಾರಿಕಾ ಕ್ರಾಂತಿ ವಾಸ್ತವವಾಗಿ ಉತ್ಪಾದನೆಯನ್ನು ಯಾಂತ್ರಿಕಗೊಳಿಸಿದೆ ಇದು ಉತ್ಪನ್ನಗಳ ಅನೇಕ ನಕಲುಗಳನ್ನು ಸುಲಭವಾಗಿ ತಯಾರಿಸಿದೆ ಕೈಗಾರಿಕಾ ಕ್ರಾಂತಿಯು ವಸ್ತುಗಳ ಮೌಲ್ಯವನ್ನು ನೀಡಿತು ಏಕೆಂದರೆ ಅವು ದೊಡ್ಡ ಸಂಖ್ಯೆಯಲ್ಲಿ ತಯಾರಿಸಲ್ಪಟ್ಟವು ಸಂಪೂರ್ಣ ಉದ್ಯಮವು ಕೈಗಾರಿಕಾ ಕ್ರಾಂತಿಯೊಂದಿಗೆ ಬಂದಿತು ಮೊದಲು ಅವರು ಮಾಡುವ ವಿಧಾನ ಅಥವಾ ಮಾಪಕವನ್ನು ಜನರು ಮಾರಾಟ ಮಾಡುತ್ತಿರಲಿಲ್ಲ ಇದು ಮತ್ತೊಮ್ಮೆ ಬೌದ್ಧಿಕ ಆಸ್ತಿಯ ಬಗ್ಗೆ ನಾವು ಚರ್ಚಿಸಿದ್ದನ್ನು ಹೋಲುತ್ತದೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಅಮೂಲ್ಯ ಹಕ್ಕುಗಳೆಂದು ನಾವು ಹೇಳುತ್ತೇವೆ ಅವು ವಾಣಿಜ್ಯಿಕವಾಗಿ ಮೌಲ್ಯಯುತವಾಗಿವೆ ಮತ್ತು ಬೌದ್ಧಿಕ ಆಸ್ತಿಯನ್ನು ಇತರರಿಗೆ ಹಂಚಿಕೊಳ್ಳಬಹುದಾದಂತಹ ಕಲ್ಪನೆಗೆ ಒಳಪಟ್ಟಿರುತ್ತದೆ ಅಥವಾ ಅದನ್ನು ವ್ಯಕ್ತಪಡಿಸಬಹುದು ಅಥವಾ ಅದನ್ನು ನೀವು ಔಟ್ ಮಾಡುವ ಅಪ್ಲಿಕೇಶನ್ ಮಾಡಬಹುದು ಕೈಗಾರಿಕಾ ಕ್ರಾಂತಿಯ ಆಗಮನವನ್ನು ನೀವು ನೋಡಿದರೆ ಕೈಗಾರಿಕಾ ಕ್ರಾಂತಿಯ ಬೆಳವಣಿಗೆಗೆ ಕಾರಣವಾದ ಕೆಲವು ವಿಷಯಗಳಿವೆ ವಸ್ತುಗಳ ಪೈಕಿ ಒಂದೆಂದರೆ ಮುದ್ರಣ ತಂತ್ರಜ್ಞಾನದಲ್ಲಿ ಪ್ರಗತಿ ಇದೀಗ ಇದು ವಿಚಾರಗಳ ತ್ವರಿತ ಹರಡುವಿಕೆಗೆ ಕಾರಣವಾಯಿತು ಏಕೆಂದರೆ ತಂತ್ರಜ್ಞಾನವನ್ನು ಮುದ್ರಿಸುವುದು ಮುಂದಾಗಿತ್ತು ಮತ್ತು ನೀವು ಪ್ರಸಾರ ಮಾಡಿದ್ದನ್ನು ನಕಲಿಸಬಹುದು ದೊಡ್ಡ ವಿಚಾರಗಳು ಉತ್ತಮ ಕೆಲಸಗಳನ್ನು ಈಗ ನಕಲು ಮಾಡಬಹುದಾಗಿತ್ತು ಮತ್ತು ಅದನ್ನು ಇತರ ಸ್ಥಳಗಳಿಗೆ ಕಳುಹಿಸಬಹುದು ಉಕ್ಕಿನ ಆವಿಷ್ಕಾರ ಮತ್ತು ಸಾಗರಗಳನ್ನು ದಾಟಲು ನಮ್ಮ ಸಾಮರ್ಥ್ಯವು ದೀರ್ಘ ಪ್ರಯಾಣವನ್ನು ತಡೆದುಕೊಳ್ಳುವ ಸಾಧ್ಯತೆಗಳಿರುವುದರಿಂದ ಜನರು ಇತಿಹಾಸದಲ್ಲಿ ಗಡಿಯಾರಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಪರಸ್ಪರ ಭೇಟಿಯಾಗುತ್ತಿದ್ದಾರೆ ಅಥವಾ ಗಡಿಗಳನ್ನು ದಾಟಿದ್ದಾರೆ ಎಂದು ನಾವು ಕಂಡುಕೊಂಡಿದ್ದೇವೆ ಮತ್ತು ಯುರೋಪ್ನಲ್ಲಿ ಇದು ವಾಸ್ತವವಾಗಿ ಕೃತಿಗಳನ್ನು ಭಾಷಾಂತರಿಸುವ ಅಗತ್ಯಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಹೊಸ ಕೆಲಸದ ಜರ್ಮನ್ ದಾರ್ಶನಿಕನು ತನ್ನ ಕೆಲಸದಿಂದ ಅಥವಾ ಜರ್ಮನ್ ಕಲಾಕಾರರೊಂದಿಗೆ ಕೆಲಸ ಮಾಡುತ್ತಿದ್ದಾಗ ಶೀಘ್ರವಾಗಿ ಜನರನ್ನು ಭಾಷಾಂತರಿಸುವ ಮತ್ತು ಇಂಗ್ಲೆಂಡ್ನಲ್ಲಿ ಹರಡುವ ಆಲೋಚನೆಗಳನ್ನು ನೀವು ಕಂಡುಕೊಂಡಿದ್ದೀರಿ ಆದ್ದರಿಂದ ಜನರು ಪರಸ್ಪರ ಚಲಿಸಲು ಪ್ರಾರಂಭವಾದಾಗ ಪರಸ್ಪರ ಅರ್ಥಮಾಡಿಕೊಳ್ಳಲು ಮತ್ತು ಭಾಷಾಂತರದ ಸಂಪೂರ್ಣ ಕ್ಷೇತ್ರ ಅಥವಾ ಇತರ ಭಾಷೆಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಸಹ ಕೊಡುಗೆ ನೀಡಿದಾಗ ಅದು ಕೂಡಾ ವಿಚಾರಗಳ ತ್ವರಿತ ಹರಡುವಿಕೆಗೆ ದಾರಿ ಮಾಡಿಕೊಡುತ್ತದೆ ಹಾಗಾಗಿ ನಾವು ಕೈಗಾರಿಕಾ ಕ್ರಾಂತಿಯಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ವಾಸ್ತವವಾಗಿ ತೆಗೆದುಕೊಂಡಿದ್ದೇವೆ ಅದು ಕಲ್ಪನೆಗೆ ಒಳಪಟ್ಟಿರುತ್ತದೆ ಮತ್ತು ಇದು ವಿಚಾರಗಳ ಪ್ರಸಾರಕ್ಕೆ ಒಳಪಟ್ಟಿರುತ್ತದೆ ಈಗ ಬೌದ್ಧಿಕ ಆಸ್ತಿಯನ್ನು ಒಳಗೊಳ್ಳುವ ವಿಶೇಷ ಹಕ್ಕುಗಳು ಬೌದ್ಧಿಕ ಸ್ವತ್ತಿನ ಬಲವನ್ನು ಅವಲಂಬಿಸಿ ಬದಲಾಗುತ್ತವೆ ಎಂದು ನಾವು ಉಲ್ಲೇಖಿಸುತ್ತಿದ್ದೇವೆ ಅದು ಕೃತಿಸ್ವಾಮ್ಯವಾಗಿದ್ದರೆ ನಾವು ಕೃತಿಸ್ವಾಮ್ಯವನ್ನು ಮುದ್ರಿಸಲು ಪ್ರಕಟಿಸಲು ನಿರ್ವಹಿಸಲು ಫಿಲ್ಮ್ ಮಾಡಲು ಅಥವಾ ರೆಕಾರ್ಡ್ ಮಾಡಲು ಸಾಹಿತ್ಯಕ ಕಲಾತ್ಮಕ ಸಂಗೀತ ಅಥವಾ ಇತರ ಸಿನೆಮಾಟೊಗ್ರಾಫಿಕ್ ಕೃತಿಗಳಿಗೆ ನಿರ್ದಿಷ್ಟ ಸಂಖ್ಯೆಯ ವರ್ಷಗಳನ್ನು ನೀಡುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ವಿವಿಧ ರೂಪಗಳಲ್ಲಿ ಹೆಚ್ಚಿನ ನಕಲುಗಳನ್ನು ಮಾಡುವ ಹಕ್ಕುಸ್ವಾಮ್ಯದ ವಿಶೇಷ ಹಕ್ಕು ಹಕ್ಕುಗಳ ಸೆಟ್ ವಿಶೇಷ ಹಕ್ಕುಗಳು ಒಂದು ಕಂಪನಿ ಅಥವಾ ಅದರ ಉತ್ಪನ್ನಗಳನ್ನು ಪ್ರತಿನಿಧಿಸುವಂತೆ ಕಾನೂನುಬದ್ಧವಾಗಿ ನೋಂದಾಯಿತ ಅಥವಾ ಸ್ಥಾಪಿತವಾದ ಚಿಹ್ನೆ ಅಥವಾ ಪದವನ್ನು ಬಳಸುವ ಟ್ರೇಡ್ಮಾರ್ಕ್ನಲ್ಲಿ ಉತ್ಪನ್ನಗಳು ಅಥವಾ ಸೇವೆಗಳಾಗಿರಬಹುದು ಟ್ರೇಡ್ಮಾರ್ಕ್ನಲ್ಲಿ ನೈಕ್ ಮಾರ್ಕ್ ಅಥವಾ ಮರ್ಸಿಡಿಸ್ ಬೆಂಝ್ ಲೋಗೊ ಅಥವಾ ಈ ಯಾವುದಾದರೊಂದು ವಿಷಯಗಳನ್ನು ಒಂದು ತಯಾರಕನಿಗೆ ಅಥವಾ ಅದರ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ನೀವು ಚಿಹ್ನೆಯನ್ನು ಅಥವಾ ಪದಗಳ ಗುಂಪನ್ನು ಬರೆಯುವ ಹಕ್ಕು ಇದೆ ಆದ್ದರಿಂದ ಈ ಗುಣಲಕ್ಷಣವು ನಿಮಗೆ ವಿಭಿನ್ನವಾದ ಹಕ್ಕುಗಳ ಗುಂಪನ್ನು ನೀಡುತ್ತದೆ ಈಗ ನಿಮ್ಮ ಎಲ್ಲ ಉತ್ಪನ್ನಗಳಿಗೆ ನೀವು ಈ ಹಕ್ಕನ್ನು ಬಳಸಬಹುದು ನೀವು ಮೊದಲು ಇಲ್ಲದ ಹೊಸ ಉದ್ಯಮಗಳನ್ನು ನಮೂದಿಸಿದರೆ ಈ ಹಕ್ಕನ್ನು ನೀವು ಬಳಸಬಹುದಾಗಿತ್ತು ನಿಮ್ಮ ಉತ್ಪನ್ನಗಳನ್ನು ನೀವು ಹೊಂದಿರದಿದ್ದರೂ ಸಹ ನಿಮ್ಮ ಹಕ್ಕುಗಳು ಸೌಹಾರ್ದತೆಯನ್ನು ಹೊಂದಿರುವುದರಿಂದ ಅದನ್ನು ಬಳಸದಂತೆ ನೀವು ನಿಲ್ಲಿಸಬಹುದು ಈಗ ಭಾರತದಲ್ಲಿ ಯಾರೊಬ್ಬರೂ ಒಳಾಂಗಣ ಉಡುಪಿನ ಮಾರಾಟ ಮಾಡಲು ಬೆನ್ಝ್ ಟ್ರೈಸ್ಟಾರ್ ಲಾಂಛನ ಮಾರ್ಕ್ ಅನ್ನು ಬಳಸಿದ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ತಿಳಿದಿರಲಿಲ್ಲ ನ್ಯಾಯಾಲಯವು ಉಡುಪಿನ ವ್ಯವಹಾರಕ್ಕೆ ಬೆನ್ಝ್ ಪ್ರವೇಶಿಸುವುದರಲ್ಲಿ ಅದನ್ನು ನಿಲ್ಲಿಸಿದರು ಏಕೆಂದರೆ ಅದು ಸರಿಯಾದ ಹಿಡುವಳಿದಾರನಿಗೆ ಅವನು ಅಥವಾ ಅವಳು ಬಯಸಿದ ರೀತಿಯಲ್ಲಿ ಮಾರ್ಕ್ ಅನ್ನು ಬಳಸುವ ಹಕ್ಕನ್ನು ಹೊಂದಿದೆ ನೀವು ವ್ಯವಹಾರವ ಯಾವುದೆಂದರೆ ನೀವು ಅದನ್ನು ಬಳಸುವುದನ್ನು ನಿಲ್ಲಿಸಬಲ್ಲಿರಿ ಎಂದು ಬಯಸಿದರೆ ಇದು ಖ್ಯಾತ ಮಾರ್ಕ್ ಆಗಿದ್ದರೆ ಅದನ್ನು ಬಳಸದಂತೆ ಜನರನ್ನು ನೀವು ಬಳಸಿಕೊಳ್ಳಬಹುದು ಹಕ್ಕುಗಳ ವಿಶೇಷ ಸೆಟ್ ಹಕ್ಕುಸ್ವಾಮ್ಯದ ಮೇಲೆ ಪೇಟೆಂಟ್ ಕಾನೂನು ಬಂದಾಗ ಮಾಡಲು ಹಕ್ಕು ಮಾರಾಟ ಮಾಡುವ ಹಕ್ಕನ್ನು ಬಳಸಲು ಹಕ್ಕನ್ನು ಮಾರಾಟಕ್ಕೆ ನೀಡುವ ಹಕ್ಕನ್ನು ಮತ್ತು ಆವಿಷ್ಕಾರವನ್ನು ಆಮದು ಮಾಡುವ ಹಕ್ಕು ಪೇಟೆಂಟ್ ಕಾನೂನಿನಲ್ಲಿ ನಾವು ಉತ್ಪಾದನೆ ಮಾರ್ಕೆಟಿಂಗ್ ಮಾರಾಟ ಮತ್ತು ಕೆಲವು ಸಂದರ್ಭಗಳಲ್ಲಿ ಆಮದು ಮಾಡುವಿಕೆಗೆ ಸಂಬಂಧಿಸಿದ ಹಕ್ಕುಗಳ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಪ್ರಕೃತಿ ವಿಷಯವೆಂದರೆ ನಾವು ಬೌದ್ಧಿಕ ಆಸ್ತಿಯನ್ನು ಸರಿಯಾಗಿ ವ್ಯಾಖ್ಯಾನಿಸಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ವಿಭಿನ್ನ ಹಕ್ಕುಗಳಿಗಾಗಿ ವಿಷಯವು ಭಿನ್ನವಾಗಿರಬಹುದು ಎಂದು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ವಿವಿಧ ಪ್ರಕ್ರಿಯೆಗಳಿಗೆ ನೋಂದಣಿ ಪ್ರಕ್ರಿಯೆಯು ವಿಭಿನ್ನವಾಗಿದೆ ಪೇಟೆಂಟ್ಗಳು ಮತ್ತು ಟ್ರೇಡ್ಮಾರ್ಕ್ಗಳು ಮತ್ತು ಹಕ್ಕುಸ್ವಾಮ್ಯ ಒಳಗೊಂಡಿದ್ದ ಹಕ್ಕುಗಳ ವಿಶೇಷ ಸೆಟ್ ಅವುಗಳು ಭಿನ್ನವಾಗಿರಬಹುದು ಏಕೆಂದರೆ ವಿಷಯವು ವಿಭಿನ್ನವಾಗಿದೆ ಮತ್ತು ಅವಧಿಯು ವಿಭಿನ್ನವಾಗಿರಬಹುದು ಟ್ರೇಡ್ಮಾರ್ಕ್ಗಳು ನಿಶ್ಚಿತ ಅವಧಿಗೆ ಒಳಪಟ್ಟಿವೆ ಆದರೆ ಹಕ್ಕು ಹೋಲ್ಡರ್ ಮಾಡುವವರೆಗೂ ಅವುಗಳನ್ನು ನವೀಕರಿಸಬಹುದಾಗಿದೆ ಕೋಕಾ ಕೋಲಾ ಮಾರ್ಕ್ನಂತೆಯೇ ಕಾರ್ಯಾಚರಣೆಯಲ್ಲಿರುವ ಕೆಲವು ಟ್ರೇಡ್ಮಾರ್ಕ್ಗಳು ತುಂಬಾ ಹಳೆಯದು 100 ವರ್ಷಗಳ ಅಥವಾ ಅದಕ್ಕೂ ಹೆಚ್ಚು ಕೆಲವು ಟ್ರೇಡ್ಮಾರ್ಕ್ಗಳು ಸನ್ನಿವೇಶಗಳಾಗಿರಬಹುದು ಅಲ್ಲಿ ಬಲವನ್ನು ನವೀಕರಿಸಲಾಗದಿದ್ದಲ್ಲಿ ಅಥವಾ ಬಲ ಬಳಸದೆ ಹೋದರೆ ಆ ಗುರುತುಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಆದರೆ ನೀವು 100 ವರ್ಷಗಳವರೆಗೆ ಬದುಕಿದ್ದ ವ್ಯಾಪಾರವನ್ನು ನೋಡಿದರೆ ಗುರುತುಗಳನ್ನು ಜೀವಂತವಾಗಿರಿಸಲಾಗಿದೆಯೆಂದು ನೀವು ನಿಜವಾಗಿ ನೋಡುತ್ತೀರಿ ಅವರು ಆರೋಪಗಳನ್ನು ಪಾವತಿಸಿದ್ದಾರೆ ಮಾರ್ಕ್ಗಳನ್ನು ಜೀವಂತವಾಗಿರಿಸಲು ಅಧಿಕೃತ ಶುಲ್ಕವನ್ನು ಪಾವತಿಸಿದ್ದಾರೆ ಮತ್ತು ಅದನ್ನು ಮಾಡಬಹುದು ಎಂದು ನೀವು ಕಂಡುಕೊಳ್ಳುತ್ತೀರಿ ವ್ಯವಹಾರದ ಮಾತಿನಲ್ಲಿ ಟ್ರೇಡ್ಮಾರ್ಕ್ಗಳು ಇವುಗಳು ಅನಿಯಮಿತ ಜೀವನ ಬೌದ್ಧಿಕ ಆಸ್ತಿ ಎಂದು ನಾವು ಹೇಳುತ್ತೇವೆ ಬೌದ್ಧಿಕ ಆಸ್ತಿಯ ಈ ವರ್ಗಕ್ಕೆ ಯಾವುದೇ ಮಿತಿಯಿಲ್ಲ ಏಕೆಂದರೆ ಅವರ ಹಕ್ಕು ಹೋಲುವವರನ್ನು ಜೀವಂತವಾಗಿ ಉಳಿಸಿಕೊಳ್ಳಲು ಬಯಸಿದಷ್ಟು ಅವರ ಜೀವನವನ್ನು ಹೊಂದಿದೆ ಅವರು ಸರ್ಕಾರಕ್ಕೆ ಅಧಿಕೃತ ಶುಲ್ಕವಾಗಿಹಣವನ್ನು ಪಾವತಿಸಬೇಕಾಗಿದೆ ಮತ್ತು ಅವರು ಈ ಹಕ್ಕನ್ನು ಉಪಯೋಗಿಸುವ ಜನರಿಗೆ ಕ್ರಮ ತೆಗೆದುಕೊಳ್ಳಬೇಕು ಆದ್ದರಿಂದ ಬಲ ಹೊಂದಿರುವವರು ಮಾಡಬೇಕಾದ ಎರಡು ವಿಷಯಗಳಿವೆ 1 ಅಧಿಕೃತ ಶುಲ್ಕಗಳನ್ನು ಪಾವತಿಸಿ 2 ಅವರು ಜಾಗರೂಕರಾಗಿರಬೇಕು ಮತ್ತು ಅವರ ಒಪ್ಪಿಗೆಯಿಲ್ಲದೆ ಹಕ್ಕು ಬಳಸುತ್ತಿರುವ ಜನರಿಗೆ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಅವನು ತನ್ನ ಬಲವನ್ನು ಬಿಟ್ಟುಕೊಟ್ಟಿದ್ದಾನೆಂದು ಭಾವಿಸಬಹುದಾಗಿದೆ ಸ್ಪೀಕರ್ 2 ನೀವು ಕೊಕೊ ಕೋಲಾವನ್ನು ನೋಡಿದರೆ ಇದು 1900 ರಿಂದ 2000 ರವರೆಗೆ ಹೆಚ್ಚಿನ ಸಂಖ್ಯೆಯ ವಿನ್ಯಾಸ ಹಕ್ಕುಗಳನ್ನು ಹೊಂದಿದೆ ಇದು ಸ್ವಲ್ಪ ಸಮಯದವರೆಗೆ ವಿನ್ಯಾಸವನ್ನು ಬದಲಿಸಿದೆ ಕೊಕೊ ಕೋಲಾ ಪ್ರತಿ 510 ವರ್ಷಗಳಿಗೊಮ್ಮೆ ಅದರ ವಿನ್ಯಾಸವನ್ನು ಬದಲಾಯಿಸಿದೆ ಉದಾಹರಣೆಗೆ ಹೇಳುವುದಾದರೆ 1910 ರಲ್ಲಿ ಕೊಕೊ ಕೋಲಾಗೆ ಒಂದು ವಿನ್ಯಾಸವಿದ್ದರೆ ಅದನ್ನು ನವೀಕರಿಸಲಾಗುವುದಿಲ್ಲ ವಿನ್ಯಾಸಕ್ಕಾಗಿ ವ್ಯಾಪಾರದ ಗುರುತನ್ನು ನವೀಕರಿಸಲಾಗಿಲ್ಲ ಅವರನ್ನು ಬೇರೆ ಪಕ್ಷದವರು ಬಳಸಬಹುದೇ ಸ್ಪೀಕರ್ 1 ಸರಿ ಕೋಕಾ ಕೋಲಾ ಅದರ ಬಾಟಲಿಗಳ ವಿನ್ಯಾಸಗಳನ್ನು ನೋಡಿ ಉತ್ಪನ್ನಗಳನ್ನು ಪ್ರದರ್ಶಿಸುವ ವಿಧಾನದಲ್ಲಿ ಕೋಕಾ ಕೋಲಾ ಹಕ್ಕುಸ್ವಾಮ್ಯದ ರಕ್ಷಣೆ ಹೊಂದಿದೆ ಇದು ಕಲಾತ್ಮಕ ಕೆಲಸವಾಗಿದೆ ಕೋಕಾ ಕೋಲಾ ಪದದ ಮೇಲೆ ಟ್ರೇಡ್ಮಾರ್ಕ್ ಹೊಂದಿದೆ ಅನುಮಾನವಿಲ್ಲದೆ ಟ್ರೇಡ್ಮಾರ್ಕ್ ಅನಿಯಮಿತ ಜೀವನ ಐಪಿ ಬೌದ್ಧಿಕ ಆಸ್ತಿ ಇದು ಅಪರಿಮಿತವಾಗಿದೆ ಇದಕ್ಕೆ ಮಿತಿ ಇಲ್ಲ ಇತರ ಹಕ್ಕುಗಳು ಬಂದು ಹೋಗಬಹುದು ಅವರು ವಿನ್ಯಾಸವನ್ನು ನೋಂದಾಯಿಸಿಕೊಂಡಿದ್ದಾರೆಂದು ಭಾವಿಸಿದರೆ ಮತ್ತು ಅದಕ್ಕಾಗಿ ಸೀಮಿತವಾದ ಜೀವನವಿತ್ತು ಅದು ಬಂದು ಹೋಗಬಹುದು ಆದರೆ ಸರಿಯಾದ ಗುರುತುಗಾರನಿಂದ ಮಾತ್ರ ಮಾರ್ಕ್ ಅನ್ನು ಬಳಸಬಹುದು ಆದ್ದರಿಂದ ಅದು ಸಂಯೋಜನೆ ಬಹು ಹಕ್ಕುಗಳು ಇವೆ ನೀವು ಅನೇಕ ಹಕ್ಕುಗಳನ್ನು ಹೊಂದಿರುತ್ತೀರಿ ಎಂದು ನೋಡುತ್ತೀರಿ ಆದರೆ ಅದನ್ನು ಮುಂದಕ್ಕೆ ತೆಗೆದುಕೊಳ್ಳುವ ಮಾರ್ಗವು ಅನಿಯಮಿತ ಜೀವನ ಐಪಿ ಪಡೆಯುವುದು ಟ್ರೇಡ್ ರಹಸ್ಯಗಳು ಅವುಗಳು ಮತ್ತೆ ಬೌದ್ಧಿಕ ಆಸ್ತಿಯ ಒಂದು ವರ್ಗವು ಅನಿಯಮಿತ ಜೀವನ ಐಪಿನಲ್ಲಿ ಬೀಳುತ್ತದೆ ನೀವು ವ್ಯಾಪಾರದ ಗೌಪ್ಯತೆಯನ್ನು ಗೌಪ್ಯವಾಗಿ ಇರಿಸಿಕೊಳ್ಳುವುದಾದರೆ ಅವುಗಳು ಸೀಮಿತವಾಗಿಲ್ಲ ನಂತರ ಅವುಗಳನ್ನು ಗೌಪ್ಯವಾಗಿ ಇರಿಸಿಕೊಳ್ಳುವವರೆಗೆ ನೀವು ಅದನ್ನು ಜಾರಿಗೊಳಿಸಬಹುದು ಇದು ಜರ್ಮನಿ ಯುನೈಟೆಡ್ ಸ್ಟೇಟ್ಸ್ ನಿರ್ದಿಷ್ಟ ರಾಷ್ಟ್ರಗಳಿಗೆ ಮಾತ್ರವಲ್ಲದೇ ಅಂತರರಾಷ್ಟ್ರೀಯವಾಗಿ ಸರಿಯಾಗಿದೆ ಸ್ಪೀಕರ್ 1 ಹೌದು ಎಲ್ಲಾ ದೇಶಗಳಿಗೆ ಅವಧಿಯು ನಿಜ ಆದ್ದರಿಂದ ನೀವು IP ಯನ್ನು ಸಂಪೂರ್ಣ ವ್ಯಾಪಾರ ದೃಷ್ಟಿಕೋನದಿಂದ ಎರಡು ವರ್ಗಗಳಾಗಿ ವಿಂಗಡಿಸಬಹುದು ನೀವು ನಿಯಮಿತವಾದ ಐಪಿ ಅನ್ನು ಹೊಂದಿದ್ದೀರಿ ಅಲ್ಲಿ ಅವಧಿ ಸೀಮಿತವಾಗಿದೆ ನಂತರ ಅದು ಸಾರ್ವಜನಿಕ ಡೊಮೇನ್ಗೆ ಸೇರುತ್ತದೆ ಮತ್ತು ಜನರು ಇದನ್ನು ಬಳಸಬಹುದು ಮತ್ತು ನಿಮಗೆ ಅಪರಿಮಿತವಾದ ಜೀವನ ಐಪಿ ಇದೆ ಅಲ್ಲಿ ನವೀಕರಿಸುವ ವಿಷಯ ಅದನ್ನು ಶಾಶ್ವತವಾಗಿ ಜೀವಂತವಾಗಿಸಬಹುದು ಆದ್ದರಿಂದ ಇದು ಜಗತ್ತಿನಾದ್ಯಂತ ನಿಜ ಈಗ ನಾವು ಅವಧಿಯನ್ನು ನೋಡೋಣ ಕೆಲವೊಂದು ಉದಾಹರಣೆಗಳು ಇಂದು ಜಗತ್ತಿನಾದ್ಯಂತ ಪೇಟೆಂಟ್ ಅವಧಿಯು 20 ವರ್ಷಗಳು ಅರ್ಜಿಯ ದಿನಾಂಕದಿಂದ ಬಂದಿದೆ ಈಗ TRIPS ಒಪ್ಪಂದಕ್ಕೆ ಧನ್ಯವಾದಗಳು ಈ ಏಕರೂಪದ ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಶನ್ ಡಬ್ಲ್ಯುಟಿಒ ಅಡಿಯಲ್ಲಿ ಒಪ್ಪಂದವಾದ ಟ್ರಿಪ್ಸ್ ಎನ್ನುವ ಬೌದ್ಧಿಕ ಆಸ್ತಿ ಹಕ್ಕುಗಳ ಸಂಬಂಧಿಸಿದ ವಿಷಯಗಳ ವ್ಯಾಪಾರದ ಒಪ್ಪಂದ WTO ಸಂಸ್ಥೆಯು ಮತ್ತು ಇದು ಒಪ್ಪಂದಗಳ ಪಟ್ಟಿಯಾಗಿದೆ ಆದ್ದರಿಂದ TRIPS ಒಪ್ಪಂದವು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಒಳಗೊಳ್ಳುವ ಒಪ್ಪಂದವಾಗಿದೆ ಮತ್ತು ಪ್ರತಿ WTO ಸದಸ್ಯರು ಒಪ್ಪಂದವನ್ನು ಕಾರ್ಯಗತಗೊಳಿಸಲು ಬದ್ಧರಾಗಿರುತ್ತಾರೆ ಏಕೆಂದರೆ ಅದು ಅಂತರರಾಷ್ಟ್ರೀಯ ವ್ಯವಸ್ಥೆಯಾಗಿದೆ ಮತ್ತು WTO ನ ಎಲ್ಲಾ ಸದಸ್ಯರೂ ಹೆಚ್ಚಿನ ದೇಶಗಳು ಪೇಟೆಂಟ್ಗಾಗಿ 20 ವರ್ಷಗಳ ಅವಧಿಯಲ್ಲಿ ಮಂಡಳಿಯಲ್ಲಿದ್ದಾರೆ ಇದು ಮುಂಚೆ ಅಲ್ಲ ಪೇಟೆಂಟ್ ಅವಧಿಯು 20 ವರ್ಷಗಳಿಲ್ಲ ಭಾರತದಲ್ಲಿ ಇದು 14 ವರ್ಷಗಳು ಮತ್ತು ಭಾರತದಲ್ಲಿ ಔಷಧಿಗಳಿಗಾಗಿ ಬಳಸಲ್ಪಟ್ಟಿದೆ ಈ ಪದವನ್ನು 7 ವರ್ಷಗಳ ವರೆಗೆ ಬಳಸಲಾಗುತ್ತದೆ ಇದು ಒಂದು ಸರಳವಾದ ಪದವಾಗಿತ್ತು ಇದು ವಿಭಿನ್ನವಾಗಿದೆ ಔಷಧಿ ಆಹಾರ ಮತ್ತು ಕೃಷಿ ಉತ್ಪನ್ನಗಳಿಗೆ ಪದವನ್ನು ಕಡಿಮೆ ಬಳಸುವುದು ಈಗ ನೀವು ಏಕೆ 20 ವರ್ಷಗಳನ್ನು ಕೇಳಬಹುದು ಅಂದರೆ ನಾವು 20 ವರ್ಷಗಳಿಂದ ಎಲ್ಲಿ ಸಿಕ್ಕಿದ್ದೇವೆ ಅಂದರೆ 20 ವರ್ಷಗಳ ಹಿಂದೆ ಕೆಲವು ತರ್ಕ ಇರಬೇಕು 20 ವರ್ಷಗಳು ನಿಜವಲ್ಲ ಅಥವಾ ಎಲ್ಲಾ ದೇಶಗಳಿಗೂ ಮಾತ್ರ ಅನ್ವಯಿಸುವುದಿಲ್ಲವೆಂದು ನಾವು ತಿಳಿದಿರುವ ಕಾರಣ ಇದು ತಂತ್ರಜ್ಞಾನದ ಅಜ್ಞಾತವಾಗಿದೆ ಟ್ರಿಪ್ಸ್ ಒಪ್ಪಂದದ ಕಾರಣದಿಂದ ಪ್ರತಿ ತಂತ್ರಜ್ಞಾನವೂ ಈಗ ರಕ್ಷಿಸಬಲ್ಲದು ಪ್ರತಿ ತಂತ್ರಜ್ಞಾನವು 3 ವರ್ಷಗಳ ಜೀವಿತಾವಧಿಯನ್ನು ಹೊಂದಿದ್ದರೂ ಸಹ ಇನ್ನೂ 20 ವರ್ಷಗಳ ಅವಧಿಯನ್ನು ಪಡೆಯುತ್ತದೆ ಆದ್ದರಿಂದ ಪೇಟೆಂಟ್ ಪದವನ್ನು ನಾವು ಇಂದು ಅರ್ಥಮಾಡಿಕೊಳ್ಳುತ್ತೇವೆ ಅಂತರಾಷ್ಟ್ರೀಯವಾಗಿ ತಂತ್ರಜ್ಞಾನದ ನಿರ್ದಿಷ್ಟತೆಯಲ್ಲ ಸಾಫ್ಟ್ವೇರ್ನಲ್ಲಿ ಹಕ್ಕುಸ್ವಾಮ್ಯವನ್ನು ನೀಡುವ ರಾಷ್ಟ್ರಗಳಿಗೆ ಇದು ಔಷಧೀಯ ಏರೋನಾಟಿಕ್ಸ್ ಜೈವಿಕ ತಂತ್ರಜ್ಞಾನ ಸಾಫ್ಟ್ವೇರ್ ಆಗಿರಲಿ ಇದು 20 ವರ್ಷಗಳ ಅವಧಿಯಾಗಿದೆ ಮತ್ತು 20 ವರ್ಷಗಳು ಎಲ್ಲಾ ತಂತ್ರಜ್ಞಾನಗಳಿಗೆ ಅರ್ಥವಿಲ್ಲ ಎಂದು ನಿಮಗೆ ತಿಳಿದಿದೆ ಕೆಲವು ತಂತ್ರಜ್ಞಾನಗಳು ತುಂಬಾ ಶೀಘ್ರವಾಗಿರುತ್ತವೆ ಮತ್ತು ಅವುಗಳು ನಿಮಗೆ ತಿಳಿದಿದೆ 20 ವರ್ಷಗಳು ಹಲವು ತಲೆಮಾರುಗಳಾಗಬಹುದು ಆದ್ದರಿಂದ ನಾವು ಈ 20 ವರ್ಷ ಅವಧಿಯನ್ನು ಹೇಗೆ ಅರ್ಥೈಸಿಕೊಳ್ಳುತ್ತೇವೆ 20 ವರ್ಷಗಳ ಅವಧಿಯು ಕೆಲವು ಅಂತರರಾಷ್ಟ್ರೀಯ ಲಾಬಿ ಮಾಡುವ ಕಾರಣದಿಂದಾಗಿ ಬಂದಿತು ಏಕೆಂದರೆ WTO ಇದು ಅಸ್ತಿತ್ವಕ್ಕೆ ಬರುವ ಮುಂಚೆ 8 ವರ್ಷಗಳ ಸಮಾಲೋಚನೆಗಳು ಇದ್ದವು ಉರುಗ್ವೆ ಸುತ್ತುಗಳೆಂದು ನಾವು ಕರೆಯುತ್ತೇವೆ ನಿಮಗೆ ಗೊತ್ತಿದೆ ರಾಷ್ಟ್ರಗಳು ಅದರಲ್ಲಿ ಪಾಲ್ಗೊಂಡವು ನಂತರ ಇದು ದೀರ್ಘವಾದ ಪ್ರಕ್ರಿಯೆಯಾಗಿದೆ ಇದು ವಿಶ್ವ ವಾಣಿಜ್ಯ ಸಂಸ್ಥೆ ರಚಿಸಲ್ಪಟ್ಟಿತು ಮತ್ತು ಆ ಸಮಯದಲ್ಲಿ ಪಾಲುದಾರರು ತಮ್ಮ ಆಸಕ್ತಿಯನ್ನು ಹುಟ್ಟುಹಾಕಿದರು ಮತ್ತು ಅದಕ್ಕೆ ವಿಷಯಗಳನ್ನು ತಳ್ಳಿದರು ಕೆಲವು ವರ್ಷಗಳಲ್ಲಿ ನಾವು ಈ ಒಪ್ಪಂದವನ್ನು ಹೇಗೆ ಹೊಂದಿದ್ದೇವೆ ಇದೀಗ ಈ 20 ವರ್ಷಕ್ಕೂ ಮುಂಚೆಯೇ ಪ್ರಧಾನ ಕಾಲವು ನಿಮಗೆ 14 ನೇ ವಯಸ್ಸಿನಲ್ಲಿದೆ ಎಂದು ಮನಸ್ಸಿನಲ್ಲಿಟ್ಟುಕೊಳ್ಳಿ ಮತ್ತು 14 ವರ್ಷಗಳು ಹೇಗೆ ಬಂದಿದೆಯೆಂದು ಒಂದು ಚಿಕ್ಕ ವಿವರಣೆ ಐತಿಹಾಸಿಕ ವಿವರಣೆ ಇಂಗ್ಲೆಂಡ್ನಲ್ಲಿ ಅಪ್ರೆಂಟಿಸ್ಗೆ ತರಬೇತಿ ನೀಡಲು 7 ವರ್ಷಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಲಾಗುತ್ತದೆ ಅದು ಮಾಸ್ಟರ್ಸ್ನಡಿಯಲ್ಲಿ ಅಥವಾ 7 ವರ್ಷಗಳಿಂದ ಅವನು ಕಲಿತ ವ್ಯಕ್ತಿಯ ಅಡಿಯಲ್ಲಿ ತರಬೇತಿ ಪಡೆದ ಸಮಯವಾಗಿತ್ತು ಆರಂಭದಲ್ಲಿ ಬ್ರಿಟಿಷ್ ರಾಜರು ಪೇಟೆಂಟ್ಗಳನ್ನು ನೀಡಲು ಆರಂಭಿಸಿದಾಗ ಅವರು ವಾಸ್ತವವಾಗಿ ಪೇಟೆಂಟ್ಗಳನ್ನು ನೀಡಲಿಲ್ಲ ಆರಂಭಿಕ ವರ್ಷಗಳಲ್ಲಿ ಅವರು ವಿಶೇಷ ಸವಲತ್ತುಗಳನ್ನು ನೀಡಿದರು ಈಗ ವಿಶಿಷ್ಟ ಸೌಲಭ್ಯಗಳನ್ನು ಕಿಂಗ್ಸ್ ಅಥವಾ ಕ್ವೀನ್ ಮೂಲಕ ಕರಕುಶಲ ಅತ್ಯಂತ ಪ್ರತಿಭಾವಂತ ಕುಶಲಕರ್ಮಿ ಕಾಂಟಿನೆಂಟಲ್ ಯೂರೋಪ್ನಿಂದ ಬರಲು ಮತ್ತು ಇಲ್ಲಿ ತಮ್ಮ ವ್ಯವಹಾರಗಳನ್ನು ಸ್ಥಾಪಿಸಲು ಅನುಮತಿಸಲಾಗಿದೆ ಈಗ ಊಹಿಸಿಕೊಳ್ಳಿ ಈ ಕುಶಲಕರ್ಮಿ ಕೆಲವರು ಸೋಪ್ ಮಾಡಿದರೆ ಅವುಗಳಲ್ಲಿ ಕೆಲವು ಗಾಜಿನ ಸಾಮಾನುಗಳನ್ನು ತಯಾರಿಸುತ್ತವೆ ಅವುಗಳಲ್ಲಿ ಕೆಲವು ಸುಗಂಧ ದ್ರವ್ಯಗಳು ಆಟವಾಡುವ ಕಾರ್ಡುಗಳು ವಸ್ತುಗಳ ಸಂಖ್ಯೆ ಈ ಕುಶಲಕರ್ಮಿಗೆ ವಿಶೇಷ ಸವಲತ್ತು ರಕ್ಷಣೆಯಿಲ್ಲದೆ ಬರಲು ಕೇಳಿದರೆ ಅವರು ಇಲ್ಲಿಗೆ ಬರುತ್ತಾರೆ ಮತ್ತು ತಕ್ಷಣವೇ ತಮ್ಮ ವ್ಯಾಪಾರ ನಕಲು ಮಾಡುತ್ತಾರೆ ಅಲ್ಲವೇ ಇದು ಪೇಟೆಂಟ್ ಕಾನೂನಿನ ಐತಿಹಾಸಿಕ ಭಾಗವಾಗಿದೆ ವಾಸ್ತವವಾಗಿ ವಿಶೇಷ ಪರಿಣತಿ ಹೊಂದಿರುವ ಜನರಿಗೆ ಕೆಲವು ರಕ್ಷಣೆಯನ್ನು ನೀಡಲಾಗಿರುವ ಸೌಲಭ್ಯಗಳ ರೀತಿಯಲ್ಲಿ ಬಂದವು ಈಗ ನಾವು ಆವಿಷ್ಕಾರಗಳ ಬಗ್ಗೆ ಮಾತನಾಡುತ್ತಿಲ್ಲ ನಾವು ತಂತ್ರಜ್ಞಾನಗಳ ಬಗ್ಗೆ ಮಾತನಾಡುತ್ತಿಲ್ಲ ಕೆಲವು ಜನರು ಇಸ್ಪೀಟೆಲೆಗಳನ್ನು ಆಮದು ಮಾಡಿಕೊಳ್ಳಲು ಈ ವಿಶೇಷ ಸೌಲಭ್ಯಗಳನ್ನು ಹೊಂದಿದ್ದರು ಮತ್ತು ಇದು ರಾಯಲ್ ಸವಲತ್ತುಯಾಗಿದೆ ರಾಜ ಅಥವಾ ರಾಣಿಯು ಯಾವುದಕ್ಕಾದರೂ ರಾಯಲ್ ಸವಲತ್ತು ನೀಡಬಹುದು ಖನಿಜಗಳ ಪರಿಶೋಧನೆಗೆ ಕೆಲವೊಮ್ಮೆ ರಾಯಲ್ ಸವಲತ್ತುಗಳನ್ನು ನೀಡಲಾಗುವುದು ಸವಲತ್ತುಗಳನ್ನು ನೀಡಲಾಗಿದೆ ವಾಸ್ತವವಾಗಿ ಈ ದೇಶವನ್ನು ಬ್ರಿಟಿಷರು ದೀರ್ಘಕಾಲದವರೆಗೆ ಆಳಿದರು ಏಕೆಂದರೆ ಈಸ್ಟ್ ಇಂಡಿಯಾ ಕಂಪೆನಿಯು ಪೇಟೆಂಟ್ ಚಾರ್ಟರ್ನೊಂದಿಗೆ ಬಂದಿತು ಅವರು ಚಾರ್ಟರ್ನೊಂದಿಗೆ ಬಂದರು ಮತ್ತು ರಾಣಿ ಆ ಕಂಪನಿಗೆ ಅನ್ವೇಷಿಸಲು ನೀಡಿದ ವಿಶೇಷ ಸವಲತ್ತು ಇಲ್ಲಿ ವ್ಯಾಪಾರ ಅವಕಾಶಗಳು ಮತ್ತು ಅವರು ಬಂದರು ಮತ್ತು ಉಳಿದವು ಇತಿಹಾಸ ಎಂಬುದು ನಮಗೆ ತಿಳಿದಿದೆ ಅವರು ವಸಾಹತುವನ್ನಾಗಿ ಮಾಡಿದ್ದಾರೆಂದು ನಿಮಗೆ ತಿಳಿದಿದೆ ಅವರು ಇಲ್ಲಿಗೆ ಬಂದು ಅವರ ವಸಾಹತು ಮಾಡಿದರು ಆದರೆ ಇದು ಅವರ ಚಾರ್ಟರ್ನ ಮೂಲವು ಆಡಳಿತಗಾರರಿಂದ ನೀಡಲ್ಪಟ್ಟ ವಿಶೇಷ ಸವಲತ್ತುಯಾಗಿದೆ ಆದ್ದರಿಂದ ಎಲ್ಲಾ ಸಮಯದಲ್ಲೂ ವಿಶೇಷ ಸೌಲಭ್ಯಗಳು ಇದ್ದವು ಆರಂಭದ ದಿನಗಳಲ್ಲಿ ಪೇಟೆಂಟ್ ಅನುದಾನವನ್ನು ಕಾಣುವುದಿಲ್ಲವೆಂದು ನಾವು ಕಂಡುಕೊಂಡಿದ್ದೇವೆ ನಾವು ವಿಶೇಷ ಸೌಲಭ್ಯಗಳನ್ನು ಪಡೆಯುತ್ತೇವೆ ಆದ್ದರಿಂದ ತಂತ್ರಜ್ಞ ಅಥವಾ ಕುಶಲಕರ್ಮಿಗೆ ಸಾಬೂನುಗಳನ್ನು ತಯಾರಿಸಲು ವಿಶೇಷ ಸವಲತ್ತು ನೀಡಿದಾಗ ರಾಜ ಅಥವಾ ರಾಣಿ ಇಬ್ಬರು ಬ್ರಿಟಿಷ್ ಪ್ರಜೆಗಳಿಗೆ ತರಬೇತಿ ನೀಡುವಂತೆ ಕೇಳುತ್ತಾರೆ ಏಕೆಂದರೆ ನೀವು ಬ್ರಿಟಿಷ್ ಪ್ರಜೆಗಳಿಗೆ ತರಬೇತಿ ನೀಡಿದರೆ ಅವರು ವ್ಯಾಪಾರವನ್ನು ಕಲಿಯುತ್ತಾರೆ ಅಂಗಡಿ ಸ್ಥಾಪಿಸುತ್ತಾರೆ ಮತ್ತು ಇದು ತಾಂತ್ರಿಕ ವರ್ಗಾವಣೆ ಅಥವಾ ಬದಲಿಗೆ ಆ ದಿನಗಳಲ್ಲಿ ಕೌಶಲ್ಯ ವರ್ಗಾವಣೆ ಸಂಭವಿಸಿದ ಕರೆ ಅವಕಾಶ ಒಂದು ಮಾರ್ಗವಾಗಿದೆ ಈ ಸೌಲಭ್ಯವನ್ನು ಎರಡು ಅಪ್ರೆಂಟಿಸ್ಗಳಿಗೆ ತರಬೇತಿ ನೀಡುವಂತೆ ನೀಡಲಾಗುತ್ತದೆ ಆದ್ದರಿಂದ ವೃತ್ತಿಪರರು ಸಾಮಾನ್ಯವಾಗಿ 7 ವರ್ಷಗಳು 7 ಪ್ಲಸ್ 7 14 ಅನ್ನು ತೆಗೆದುಕೊಳ್ಳುತ್ತಾರೆ ಅದು ನಾವು ಮೊದಲ ಅವಧಿಗೆ ಹೇಗೆ ಬಂದಿದೆ TRIPS ಒಪ್ಪಂದಕ್ಕೆ ಮುಂಚಿತವಾಗಿ ನಾವು ಏಕೆ 14 ವರ್ಷ ಪೇಟೆಂಟ್ ಪದವನ್ನು ಹೊಂದಿದ್ದೇವೆ ಎಂಬ ಬಗ್ಗೆ ಈ ವಿವರಣೆಯನ್ನು ನೀಡಿದೆ ಆದ್ದರಿಂದ ಇದು ಒಂದು ವಿವರಣೆಯಾಗಿದೆ ಆದ್ದರಿಂದ ಪೇಟೆಂಟ್ಗಳಿಗೆ ಮಂಡಳಿಯಲ್ಲಿ ಸಾರ್ವತ್ರಿಕವಾಗಿ ಅನ್ವಯವಾಗುವ 20 ವರ್ಷಗಳ ಅವಧಿ ಇದೆ ಎಲ್ಲಾ WTO ಸದಸ್ಯ ರಾಷ್ಟ್ರಗಳು ಆ ಬದ್ಧತೆಯನ್ನು ಗೌರವಿಸಬೇಕು ಮತ್ತು ತಂತ್ರಜ್ಞಾನದ ಕ್ಷೇತ್ರವನ್ನು ಲೆಕ್ಕಿಸದೆಯೇ 20 ವರ್ಷಗಳವರೆಗೆ ಪೇಟೆಂಟ್ಗಳನ್ನು ನೀಡಬೇಕು ಇದು ಅರ್ಜಿಯ ದಿನಾಂಕದಿಂದ 20 ವರ್ಷಗಳು ಕೃತಿಸ್ವಾಮ್ಯದಲ್ಲಿ ಭಾರತವು ಲೇಖಕನ ಜೀವಿತಾವಧಿಯಂತೆ 60 ವರ್ಷಗಳಿಗೊಮ್ಮೆ ಗಣಿಸಲಾಗಿದೆ ಲೇಖಕನು ತನ್ನ ಜೀವನದಲ್ಲಿ ಬಹಳ ಮುಂಚಿತವಾಗಿ ಒಂದು ಪುಸ್ತಕವನ್ನು ಬರೆಯುತ್ತಿದ್ದರೆ ಮತ್ತು ಅವನು ದೀರ್ಘಕಾಲ ಬದುಕಲು ಬಯಸಿದರೆ ನಂತರ ಪುಸ್ತಕಗಳು ಹೆಚ್ಚಿನ ಹಕ್ಕು ಪಡೆಯುತ್ತವೆ ವಾಸ್ತವವಾಗಿ 2009 ರಲ್ಲಿ ಅದು ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಗಾಂಧೀಜಿಯ ಎಲ್ಲಾ ಕೃತಿಗಳೂ ಸಾರ್ವಜನಿಕ ಡೊಮೇನ್ಗೆ ಬಂದಿತು ಏಕೆಂದರೆ ಅವರ ಜೀವನವು 60 ವರ್ಷಗಳು 2009 ರಲ್ಲಿ ಅವಧಿ ಮೀರಿದೆ ಎಂದು ನಾನು ಭಾವಿಸುತ್ತೇನೆ ನಾನು ದಿನಾಂಕವನ್ನು ಪರಿಶೀಲಿಸಿ ಮತ್ತು ಹೇಳಬಲ್ಲೆ ಆದ್ದರಿಂದ ಹಕ್ಕುಸ್ವಾಮ್ಯದ ಅವಧಿಯು ಲೇಖಕರ ಜೀವನ ಮತ್ತು 60 ವರ್ಷಗಳು ಇದು ಲೇಖಕರು ಅಲ್ಲವೇನೋ ಲೇಖಕ ಅಥವಾ ಸೃಷ್ಟಿಕರ್ತ ಸಂಸ್ಥೆಯಲ್ಲಿದ್ದರೆ ಪ್ರಕಟಣೆಯ ದಿನಾಂಕದಿಂದ ಅಥವಾ ಇನ್ನೊಂದು ಅವಧಿಗೆ ಬಂದ ದಿನಾಂಕದಿಂದ ಸಂಸ್ಥೆಯು 60 ವರ್ಷಗಳು ಎಂದು ನಾನು ಭಾವಿಸುತ್ತೇನೆ ಟ್ರೇಡ್ಮಾರ್ಕ್ಗಳು ನಾನು ಹೇಳಿದಂತೆ ಅವಧಿಗೆ ಟ್ರೇಡ್ಮಾರ್ಕ್ಗಳನ್ನು 10 ವರ್ಷಗಳವರೆಗೆ ನೀಡಲಾಗುತ್ತದೆ ಅದನ್ನು ಪ್ರತಿ 5 ವರ್ಷಗಳಿಗೂ ನವೀಕರಿಸಬಹುದು ಇದು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಮಾಡುತ್ತದೆ ಇದು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಎರಡು ವಿಶಾಲ ವರ್ಗಗಳಾಗಿ ಇರಿಸುತ್ತದೆ ಸೀಮಿತ ಜೀವನ ಐಪಿ ಹಕ್ಕುಸ್ವಾಮ್ಯಗಳನ್ನು ಮತ್ತು ಪೇಟೆಂಟ್ಗಳೆಂದು ನಾನು ಹೇಳಿದೆ ಇನ್ನೊಬ್ಬರು ಅನಿಯಮಿತ ಜೀವನ ಐಪಿ ಟ್ರೇಡ್ ರಹಸ್ಯಗಳು ಟ್ರೇಡ್ಮಾರ್ಕ್ಗಳು ಈಗ ಈ ಹಕ್ಕುಗಳು ಏನೆಲ್ಲಾ ಅವರು ಮ್ಯಾನಿಫೆಸ್ಟ್ ಮಾಡುತ್ತವೆ ಎಂಬುದರ ಮೂಲಕ ತ್ವರಿತ ರನ್ ಸರ್ಕಾರವು ಪೇಟೆಂಟ್ಗಳಿಗೆ ವಿಶೇಷ ಹಕ್ಕು ನೀಡುತ್ತಾರೆ ನಾನು ಹೇಳಿದಂತೆ ಇತರರು ನಿಲ್ಲಿಸುವ ಸಾಮರ್ಥ್ಯ ಮತ್ತು ಮಾರಾಟ ಮಾಡಲು ಬಳಸುವುದಕ್ಕೆ ಮಾರಾಟಕ್ಕೆ ಮತ್ತು ಆಮದು ಮಾಡುವ ಸಾಮರ್ಥ್ಯವನ್ನೂ ಅದು ನೀಡುತ್ತದೆ ಮತ್ತು ಸರಿಯಾದ ಸಮಯವು ಅಸ್ತಿತ್ವದಲ್ಲಿದೆ ಏಕೆಂದರೆ ನಾನು ಅರ್ಜಿಯ ದಿನಾಂಕದಿಂದ 20 ವರ್ಷಗಳು ಬಂದಿದ್ದೇನೆ ನಂತರ ಅದು ಸಾರ್ವಜನಿಕ ಡೊಮೇನ್ಗೆ ಬರುತ್ತದೆ ಆದ್ದರಿಂದ ಒಂದು ಪೇಟೆಂಟ್ ವಿಷಯವು ಆವರಿಸಲ್ಪಟ್ಟಿದೆ ಪ್ರತಿಯೊಬ್ಬರಿಗೂ ಅದನ್ನು ಬಳಸಲು ಮುಕ್ತವಾಗಿರುತ್ತದೆ ಕೃತಿಸ್ವಾಮ್ಯ ಮತ್ತೊಮ್ಮೆ ಅದು ವಿಶೇಷ ಹಕ್ಕು ನೀವು ನೋಂದಣಿಯನ್ನು ಪಡೆಯಲು ಅಥವಾ ಸೃಷ್ಟಿಯಾಗುವ ಸಂದರ್ಭಗಳಲ್ಲಿ ಸರಕಾರದಿಂದ ಇದು ನೀಡಲ್ಪಟ್ಟಿದೆ ನೀವು ಏನನ್ನಾದರೂ ಪ್ರಕಟಿಸಿದರೆ ನಾನು ಇದನ್ನು ಮೊದಲು ಉಲ್ಲೇಖಿಸಿದ್ದೇನೆ ನೀವು ಮಾಡಬೇಕಾಗಿರುವುದು ಅಗತ್ಯವೇನೆಂದರೆ ನಕಲು ಸರಿಯಾದ ಸೂಚನೆ ಇದು ವೃತ್ತದೊಳಗೆ ಸಿ ನಿಮ್ಮ ಹೆಸರು ಮತ್ತು ಅದನ್ನು ಪ್ರಕಟಿಸಿದ ವರ್ಷ ಹೆಚ್ಚಿನ ಕೃತಿಗಳಲ್ಲಿ ನೀವು ಹಕ್ಕುಸ್ವಾಮ್ಯ ನೋಟೀಸ್ ಅನ್ನು ನೋಡುತ್ತೀರಿ ಅದು ನಿಮಗೆ ಸರಿಯಾದ ಕೊಡುಗೆಯನ್ನು ನೀಡುತ್ತದೆ ಮತ್ತು ನೀವು ಅದನ್ನು ಪ್ರಕಟಿಸುವ ಮತ್ತು ಸೃಷ್ಟಿಕರ್ತ ಎಂದು ಹೇಳಿಕೊಳ್ಳುವಂತಹ ಒಂದು ವ್ಯವಸ್ಥೆಯಿಂದಾಗಿ ಮಾಡಲಾಗುತ್ತದೆ ಆದ್ದರಿಂದ ಹಕ್ಕುಸ್ವಾಮ್ಯವು ಸರ್ಕಾರದಿಂದ ಅಥವಾ ಸೃಷ್ಟಿಯಾದಾಗ ನೋಟಿಸ್ನೊಂದಿಗೆ ರಚನೆಯ ಮೇಲೆ ಪರಿಣಾಮ ಬೀರುತ್ತದೆ ಸ್ಪೀಕರ್ 2 ನಾನು ಸಹ ನೋಂದಾಯಿಸಲು ಇಲ್ಲ ಸ್ಪೀಕರ್ 1 ಇಲ್ಲ ಅಗತ್ಯವಿಲ್ಲ ಜಾರಿಗೊಳಿಸಲು ಇದು ಅಗತ್ಯವಿಲ್ಲ ವಾಸ್ತವವಾಗಿ ನಮ್ಮ ಲೈಬ್ರರಿಯಲ್ಲಿರುವ ಎಲ್ಲಾ ಪುಸ್ತಕಗಳು ಕೇವಲ ಹಕ್ಕುಸ್ವಾಮ್ಯದ ಟಿಪ್ಪಣಿ ಮಾತ್ರವೇ ಆಗಿದೆ ಪ್ರತ್ಯೇಕವಾಗಿ ನೋಂದಾಯಿಸಲು ಅಗತ್ಯವಿಲ್ಲ ಸ್ಪೀಕರ್ 2 ಅರ್ಥದಲ್ಲಿ ಸಿ ಹಕ್ಕುಸ್ವಾಮ್ಯದಲ್ಲಿ ಗಮನಿಸಿ ಸಿ ಹಕ್ಕುಸ್ವಾಮ್ಯ ಬಹುತೇಕ ವೆಬ್ಸೈಟ್ಗಳು ಇಂದು ಹೊಂದಿವೆ ನೀವು ಕೆಳಕ್ಕೆ ಹೋದರೆ ಖಾಸಗಿಯಾಗಿ ವೆಬ್ಸೈಟ್ಗಳು ಕಂಪನಿ ಕಾರ್ಪೊರೇಟ್ ವೆಬ್ಸೈಟ್ಗಳು ಅವರು ಕಂಪನಿಯ ಹೆಸರಿನಲ್ಲಿ ವರ್ಷದ ಈ ವರ್ಷದ ಹಕ್ಕುಸ್ವಾಮ್ಯವನ್ನು ಹೇಳುವುದಿಲ್ಲ ಹಾಗಾಗಿ ವೆಬ್ಸೈಟ್ನಲ್ಲಿ ಇರಿಸಲಾದ ಪ್ರತಿಯೊಂದು ವಿಷಯವೂ ಕೃತಿಸ್ವಾಮ್ಯ ಮತ್ತು ಪುನರುತ್ಪಾದನೆಯನ್ನು ಕೇವಲ ತಾಂತ್ರಿಕವಾಗಿ ಅನುಮತಿಯೊಂದಿಗೆ ಮಾಡಬೇಕು ಆದರೆ ವೆಬ್ಸೈಟ್ನೊಂದಿಗೆ ನಾನು ಯಾವುದನ್ನಾದರೂ ನಕಲಿಸಲು ಅಥವಾ ಅಂಟಿಸಬೇಕಾಗಿಲ್ಲ ನಾನು ಆ ವೆಬ್ಸೈಟ್ಗೆ ಹೈಪರ್ ಲಿಂಕ್ ಅನ್ನು ನೇರವಾಗಿ ನೀಡಬಹುದು ಆದ್ದರಿಂದ ಆ ಅರ್ಥದಲ್ಲಿ ಅದು ಅಪ್ರಸ್ತುತವಾಗಿದೆ ಅಂತರ್ಜಾಲದಲ್ಲಿ ಕೃತಿಸ್ವಾಮ್ಯ ಅಪ್ರಸ್ತುತವಾಗಿದೆ ಏಕೆಂದರೆ ನನ್ನ ವೆಬ್ಸೈಟ್ನಿಂದ ನಾನು ಹೈಪರ್ ಲಿಂಕ್ ನೀಡಲು ಮತ್ತು ಆ ವ್ಯಕ್ತಿಯ ಪುಟಕ್ಕೆ ತೆಗೆದುಕೊಳ್ಳಬಹುದು ಸ್ಪೀಕರ್ 2 ಆದರೆ ಆ ಪುಟದಲ್ಲಿ ಇತರ ವ್ಯಕ್ತಿಗಳು ಲೋಗೋ ಅಥವಾ ಯಾವುದೇ ಸ್ಪೀಕರ್ 1 ಲೋಗೋವನ್ನು ಟ್ರೇಡ್ಮಾರ್ಕ್ನಿಂದ ರಕ್ಷಿಸಲಾಗಿದೆ ಆದರೆ ಪಾಯಿಂಟ್ ಕೃತಿಸ್ವಾಮ್ಯ ಸೂಚನೆಯಾಗಿದೆ ಆದ್ದರಿಂದ ಜನರು ನಕಲು ವಿಷಯಗಳನ್ನು ನಕಲಿಸುವುದಿಲ್ಲ ಮತ್ತು ಅದನ್ನು ಹಾಕುತ್ತಾರೆ ಮತ್ತು ಬೇರೊಬ್ಬರ ವೆಬ್ಸೈಟ್ನಂತೆ ಅದನ್ನು ರವಾನಿಸಿ ಅದು ಅದರ ಉದ್ದೇಶವಾಗಿದೆ ಆದರೆ ನಾನು ಏನಾದರೂ ಉಲ್ಲೇಖಿಸಬೇಕಾದರೆ ಮರ್ಸಿಡಿಸ್ ಬೆಂಝ್ನ ವೆಬ್ಸೈಟ್ ಅಥವಾ ಟಾಟಾ ಮೋಟಾರ್ಸ್ ವೆಬ್ಸೈಟ್ ಹೇಳಿ ನಾನು ಹೈಪರ್ಲಿಂಕ್ ಮಾಡಬಹುದು ಮತ್ತು ಜನರು ಆ ಪುಟದಿಂದ ಓದಬಹುದು ಸ್ಪೀಕರ್ 2 ತಮಿಳನ್ನು ನಾವು ಹೇಳಿ ನೋಡೋಣ ಅವರು ಚಲನಚಿತ್ರವೊಂದನ್ನು ತೆಗೆದುಕೊಂಡಿದ್ದಾರೆ ಅಥವಾ ಹಿಂದಿಯಲ್ಲಿ ನಾವು ತೆಗೆದುಕೊಳ್ಳುವ ಚಿತ್ರದ ಹೆಸರು ಡಾನ್ ಎಂದು ಹೇಳೋಣ ಈಗ ಅವರು ಅದೇ ಹೆಸರಿನಲ್ಲಿ ಡಾನ್ನನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಸ್ಪೀಕರ್ 1 ಇದು ಹಕ್ಕುಸ್ವಾಮ್ಯದ ಅಡಿಯಲ್ಲಿ ಬರುವುದಿಲ್ಲ ಇದು ಒಂದು ಪ್ರತ್ಯೇಕ ನೋಂದಣಿಯಾಗಿದೆ ಒಂದು ಕಂಪನಿಯ ಹೆಸರನ್ನು ನೋಂದಾಯಿಸುವುದರಿಂದ ಹಕ್ಕುಸ್ವಾಮ್ಯ ಕಾನೂನಿನಲ್ಲಿ ಬರುವುದಿಲ್ಲ ಕಂಪೆನಿಗಳ ಕಾಯ್ದೆಗೆ ಇದು ಒಂದು ರೂಢಿಯಾಗಿದೆ ಡೊಮೇನ್ ಹೆಸರನ್ನು ನೋಂದಾಯಿಸುವುದು ಹಕ್ಕುಸ್ವಾಮ್ಯ ಕಾನೂನಿನಡಿಯಲ್ಲಿ ಬರುವುದಿಲ್ಲ ಅಲ್ಲಿ ಒಂದು ಡೊಮೇನ್ ನೋಂದಣಿ ಸೇವೆ ಇದೆ ಅಲ್ಲಿ ನೀವು ಖಾಸಗಿಯಾಗಿ ಗೋಡಾಡ್ಡಿ ನಿರ್ವಹಿಸುವಂತೆ ಹೋಗಬಹುದು ನೀವು ಹೆಸರನ್ನು ನವೀಕರಿಸುವವರೆಗೆ ನೀವು ಅದನ್ನು ಪಡೆಯಬಹುದು ನೀವು ಅದನ್ನು ಹೊಂದಬಹುದು ಆದ್ದರಿಂದ ಆ ವಿಷಯಗಳು ಹಕ್ಕುಸ್ವಾಮ್ಯದ ವಿಷಯವಲ್ಲ ಕೆಲವು ಉದ್ಯಮ ವ್ಯವಸ್ಥೆಗಳಿರಬಹುದು ಕಂಪೆನಿಗಳ ಆಕ್ಟ್ ನಂತಹ ಇತರ ಕಾನೂನುಗಳು ನೀವು ಕಂಪೆನಿ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು ಈಗ ಈ ಹಕ್ಕುಗಳು ಅನೇಕ ವಿಷಯಗಳಿಗೆ ಸಂಬಂಧಿಸಿವೆ ನಾನು ಹೇಳಿದಂತೆ ಪ್ರಕಟಿಸಿ ನಿರ್ವಹಿಸಲು ರೆಕಾರ್ಡ್ ಮಾಡಿ ವಿಷಯದ ಆಧಾರದ ಮೇಲೆ ಮತ್ತು ಜೀವನದ ಅವಧಿಯು ಲೇಖಕರ ಜೀವನ ಮತ್ತು 60 ವರ್ಷಗಳಿಗೊಮ್ಮೆ ಮುದ್ರಿಸಬಹುದು ಆದ್ದರಿಂದ ಸೃಷ್ಟಿಯ ದಿನಾಂಕದಿಂದ ಲೇಖಕನು ಸಾಯುವವರೆಗೆ ಮತ್ತು ಅಲ್ಲಿಂದ 60 ವರ್ಷಗಳವರೆಗೆ ಸ್ಪೀಕರ್ 2 ಸಂಸ್ಥೆಯೊಂದರಲ್ಲಿ ಸ್ಪೀಕರ್ 1 ಸಂಸ್ಥೆ ರಚನೆಯ ದಿನಾಂಕ ಮತ್ತು 60 ವರ್ಷಗಳು ಕೆಲವು ಸ್ಥಳಗಳಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ಇದು 50 ಕೆಲವು ದೇಶಗಳಲ್ಲಿ ಇದು 60 ಕ್ಕಿಂತ ಹೆಚ್ಚು ಅಮೇರಿಕದಲ್ಲಿ ಅದು ಹೆಚ್ಚು ಆದ್ದರಿಂದ ಸಾರ್ವತ್ರಿಕವಾಗಿ ನೀವು ಏನಾದರೂ ಆಗಿರಬಹುದು ಎಂಬುದರ ಬಗ್ಗೆ ಕೆಲವು ಸುಸ್ಪಷ್ಟತೆಗಳಿವೆ ಎಂದು ನೋಡುತ್ತೀರಿ ಕೃತಿಸ್ವಾಮ್ಯದ ಉತ್ಪನ್ನವನ್ನು ನೀವು ರಚಿಸಿದರೆ ಮತ್ತು ಹಕ್ಕುಸ್ವಾಮ್ಯವನ್ನು ಬಹು ಅಧಿಕಾರ ವ್ಯಾಪ್ತಿಯಲ್ಲಿ ಹೊಂದಿದ್ದರೆ ಹಕ್ಕುಸ್ವಾಮ್ಯ ಪದವು ಬದಲಾಗಬಹುದು ದೇಶಗಳು ಹೊಂದಿರುವುದರಿಂದ ಇದು ಬದಲಾಗಬಹುದು ಎಲ್ಲಾ ರಾಷ್ಟ್ರಗಳಾದ್ಯಂತ ಹಕ್ಕುಸ್ವಾಮ್ಯ ಪದವು ಒಂದೇ ರೀತಿ ಇರಬೇಕೆಂಬುದು ನಿಮ್ಮ TRIPS ಆದೇಶದಂತೆ ನಾವು ಹೊಂದಿಲ್ಲ ನಮಗೆ ಅದು ಇಲ್ಲ ಟ್ರೇಡ್ಮಾರ್ಕ್ಗಳು ವಿಶೇಷ ಹಕ್ಕುಗಳನ್ನು ಹೊಂದಿವೆ ಸರ್ಕಾರವು ಅವುಗಳನ್ನು ನೀಡುತ್ತದೆ ನೀವು ಅವುಗಳನ್ನು ನೋಂದಾಯಿಸಲು ಸಾಧ್ಯ ಅಥವಾ ಅದನ್ನು ಬಳಕೆ ಮೂಲಕ ಸ್ಥಾಪಿಸಲಾಗಿದೆ ಈಗ ಐಕೆಯಾ ಐಕೆಯಾದಲ್ಲಿ ಅವರು ನಿಧಾನವಾಗಿ ಇಲ್ಲಿಗೆ ಬರುತ್ತಿದ್ದಾರೆ ಆದರೆ ಐಕೆಯಾವನ್ನು ಯುರೋಪ್ನಲ್ಲಿ ಬಳಸಲಾಗುತ್ತಿದೆ ಮತ್ತು ಐಕೆಯಾ ಭಾರತದಲ್ಲಿ ಏನನ್ನೂ ಮಾರಾಟ ಮಾಡಲಿಲ್ಲ ಎಂದು ಊಹಿಸಿಕೊಂಡು ಯೂರೋಪ್ನಲ್ಲಿ ಬಳಸಲಾಗುವ ಮಾರ್ಕ್ ಅನ್ನು ಬಳಸುವುದಾಗಿದೆ ಇಕೆಯಾವನ್ನು ಬಳಸುವುದನ್ನು ಯಾರಾದರೂ ಪ್ರಾರಂಭಿಸಿದರೆ ಇಕೆಯಾ ಇನ್ನು ಮುಂದೆ ಬಂದು ಆ ವ್ಯಕ್ತಿಯನ್ನು ನಿಲ್ಲಿಸಿಬಿಡಬಹುದು ಯಾಕೆಂದರೆ ಮಾರ್ಕ್ ಬಳಕೆ ಅವರ ಹಕ್ಕು ಅಂತರರಾಷ್ಟ್ರೀಯ ಬಳಕೆಯ ಮೂಲಕ ಸ್ಥಾಪಿಸಲಾಗಿದೆ ಮತ್ತು ಅವರು ಖ್ಯಾತಿ ಹೊಂದಿದ್ದಾರೆ ಮತ್ತು ನಾನು ಮೊದಲೇ ಹೇಳಿದಂತೆ ಕಾನೂನಿನ ಇನ್ನೊಂದು ಶಾಖೆ ಇದೆ ಕಾನೂನಿನ ಪ್ರಕಾರ ಹಾದುಹೋಗುವ ಜನರು ಅದನ್ನು ಬಳಸದಂತೆ ತಡೆಯಲು ಇಕಿಯಾ ಅವರ ಪಾರುಗಾಣಿಕಾಕ್ಕೆ ಬರಬಹುದು ಆದರೂ ಅವರು ಇಲ್ಲಿ ವ್ಯಾಪಾರ ಹೊಂದಿಲ್ಲದಿರಬಹುದು ಮತ್ತು ಅವರು ಅದನ್ನು ಭಾರತದಲ್ಲಿ ನೋಂದಾಯಿಸದೆ ಇರಬಹುದು ಅದಕ್ಕಾಗಿ ನಾವು ಟ್ರೇಡ್ಮಾರ್ಕ್ ಅರ್ಥದಲ್ಲಿ ಹೇಳಿದಾಗ ಬಳಸಲು ಹಕ್ಕನ್ನು ನಾವು ಸೇರಿಸಿಕೊಳ್ಳುತ್ತೇವೆ ಅದು ನಿಮಗೆ ತಿಳಿದಿದೆ ಕಾನೂನನ್ನು ಹಾದುಹೋಗುವ ಜನರ ಮೂಲಕ ನಿಮ್ಮ ಬಲವನ್ನು ನೀವು ರಕ್ಷಿಸಬಹುದು ಸ್ಪೀಕರ್ 2 ನಾನು ಭಾರತದಲ್ಲಿ ಟ್ರೇಡ್ಮಾರ್ಕ್ ಅನ್ನು ಕಾನೂನಿನೊಂದಿಗೆ ನೋಂದಾಯಿಸಿದ್ದಲ್ಲಿ ಅದು 20 ವರ್ಷ ಅಥವಾ 30 ವರ್ಷಗಳ ದೀರ್ಘಕಾಲದವರೆಗೆ ನಾನು ಬಳಸಬಹುದು ಸ್ಪೀಕರ್ 1 ಹೌದು ರವಾನಿಸುವ ಕಾನೂನು ಇನ್ನೂ ನಿಮ್ಮ ಸಹಾಯಕ್ಕೆ ಬರುತ್ತಿದೆ ಏಕೆಂದರೆ ನೀವು ಅದನ್ನು ವ್ಯಾಪಾರದಲ್ಲಿ ಬಳಸುತ್ತಿದ್ದರೆ ನೀವು ಅದನ್ನು ನೋಂದಾಯಿಸದಿದ್ದರೂ ಮತ್ತು ಅದರಲ್ಲಿಂದ ಹೊರಬಂದ ಕೆಲವು ಪ್ರಖ್ಯಾತಿಯನ್ನು ನೀವು ಹೊಂದಿರುತ್ತೀರಿ ಆದ್ದರಿಂದ ಕೆಲವು ಪ್ರಕರಣಗಳು ಹಳೆಯ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದೆ ಎಂದು ನಾವು ತಿಳಿದಿದ್ದೇವೆ ವ್ಯವಹಾರವು ತುಂಬಾ ಚಿಕ್ಕದಾಗಿದ್ದರೆ ಅಥವಾ ಯಾವುದೇ ಕಾರಣದಿಂದಾಗಿ ಅವರು ತಮ್ಮ ಗುರುತನ್ನು ನೋಂದಾಯಿಸುವುದಿಲ್ಲ ನಂತರ ಮುಂದಿನ ಪೀಳಿಗೆಯು ವ್ಯಾಪಾರವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅವರು ಅದನ್ನು ವಿಶಾಲಗೊಳಿಸಲು ಮತ್ತು ಎಲ್ಲಾ ಸ್ಥಳಗಳಿಗೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತದೆ ಆ ಸಮಯದಲ್ಲಿ ಅವರು ನೋಂದಣಿಗಾಗಿ ಹೋಗುತ್ತಾರೆ ಏಕೆಂದರೆ ಮುಂದಿನ ತಲೆಮಾರು ಹೊಸ ತಲೆಮಾರಿನವರು ಈ ಹಕ್ಕುಗಳ ಬಗ್ಗೆ ಅವರು ತಿಳಿದಿದ್ದಾರೆ ಮತ್ತು ಅವರು ನೋಂದಣಿಗಾಗಿ ಹೋಗುತ್ತಾರೆ ಆದರೆ ಇನ್ನೂ ಅವರು ಗುರುತು ಆನಂದಿಸಿ ಅವರು ನೋಂದಣಿ ಇಲ್ಲದೆ ಸಹ ಮಧ್ಯಪ್ರವೇಶ ಎಂದು ಯಾವುದೇ ವ್ಯಕ್ತಿ ನಿಲ್ಲಿಸಲು ಸಾಧ್ಯವಾಯಿತು ನೀವು ಯಾವುದನ್ನಾದರೂ ಬಳಸುತ್ತಿರುವಿರಿ ಮತ್ತು ಜನರು ಇದನ್ನು ತಿಳಿದಿದ್ದಾರೆಹಾಗಾಗಿ ನೋಂದಣಿ ಇಲ್ಲದೆ ನೀವು ಜನರನ್ನು ಅದನ್ನು ಬಳಸದಂತೆ ನಿಲ್ಲಿಸಬಹುದು ಬಲವು ಚಿಹ್ನೆಗಳು ಪದಗಳು ಮತ್ತು ಗುರುತುಗಳ ರೂಪದಲ್ಲಿ ವ್ಯಕ್ತವಾಗುತ್ತದೆ ಆದ್ದರಿಂದ ಟ್ರೇಡ್ಮಾರ್ಕ್ ಎಂದರೆ ನಿಮ್ಮ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರಪಂಚವು ಗುರುತಿಸುವ ಮಾರ್ಕ್ ಆಗಿದೆ ಸಾಮಾನ್ಯ ಉಪ್ಪಿನ ಪ್ಯಾಕೆಟ್ನಲ್ಲಿ ಟಾಟಾವನ್ನು ನಾವು ನೋಡಿದಾಗ ಅದನ್ನು ರಚಿಸಿದವರು ಎಂಬುದು ನಮಗೆ ತಿಳಿದಿದೆ ನಾವು ಆಟೋಮೊಬೈಲ್ನಲ್ಲಿ ಒಂದೇ ಗುರುತು ನೋಡಿದಾಗ ಅದನ್ನು ರಚಿಸಿದವರು ನಮಗೆ ತಿಳಿದಿದ್ದಾರೆ ನಾವು ಐಟಿ ಕಂಪೆನಿಯ ಅದೇ ಮಾರ್ಕ್ ಅನ್ನು ನೋಡುತ್ತೇವೆ ಟಿಸಿಎಸ್ ನಿಮಗೆ ಟಾಟಾ ಮಾರ್ಕ್ ತಿಳಿದಿದೆ ಇದು ಒಂದು ಸಂಘಟಿತ ಸಂಸ್ಥೆಗೆ ಸೇರಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಿರ್ಮಾಪಕನನ್ನು ಗುರುತಿಸಲು ಅಥವಾ ಸರಕು ಮತ್ತು ಸೇವೆಗಳ ಮೂಲದ ಬಗ್ಗೆ ಹೆಚ್ಚು ತಿಳಿಯಲು ಮಾರ್ಕ್ಸ್ ನಮಗೆ ಸಹಾಯ ಮಾಡುತ್ತದೆ ಗುರುತುಗಳು ಗೌರವಾನ್ವಿತವಾಗಿರದ ಜಗತ್ತಿನಲ್ಲಿ ಅವರು ಸ್ಥಳದ ಮೇಲೆ ನಡೆಯುವ ಅತಿರೇಕದ ಕಡಲ್ಗಳ್ಳತನ ಮತ್ತು ನಕಲಿ ಇರುತ್ತದೆ ಏಕೆಂದರೆ ಜನರು ಈಗ ಟಾಟಾ ಕಾರುಗಳಂತೆ ಕಾರುಗಳನ್ನು ರವಾನಿಸುತ್ತಾರೆ ಅಥವಾ ಅವುಗಳು ಟಾಟಾದ ಉತ್ಪನ್ನಗಳನ್ನು ಹಾದು ಹೋಗುತ್ತವೆ ಆದ್ದರಿಂದ ಆ ಉತ್ಪನ್ನಗಳ ವಿಶ್ವಾಸಾರ್ಹತೆಗೆ ಸಂಬಂಧಿಸಿದಂತೆ ಸಮಸ್ಯೆಗಳಿವೆ ಮತ್ತು ಕಂಪೆನಿಯ ಖ್ಯಾತಿಯು ಪ್ರಭಾವಕ್ಕೊಳಗಾಗಬಹುದು ಏಕೆಂದರೆ ವ್ಯವಹಾರಗ ಖ್ಯಾತಿಗೆ ಒಳಪಡುತ್ತದೆ ಮತ್ತು ಖ್ಯಾತಿ ವರ್ಷಗಳಿಂದಲೂ ನಿರ್ಮಿಸಲಾಗಿರುತ್ತದೆ ಕೆಲವೊಮ್ಮೆ ಖ್ಯಾತಿಯನ್ನು ಬೆಳೆಸಲು ಯಾರೊಬ್ಬರಿಗೂ ವರ್ಷಗಳೇ ಬೇಕಾಗುತ್ತದೆ ಮತ್ತು ಮಾರ್ಕ್ಸ್ ಒಂದು ವ್ಯವಹಾರಕ್ಕಾಗಿ ರಾಯಭಾರಿಯಾದ ಕೆಲವು ರೀತಿಯ ಮಾರ್ಪಟ್ಟಿದೆ ಆದ್ದರಿಂದ ಅವರು ಗುರುತನ್ನು ನೋಡಿದಾಗ ಮಾರ್ಕ್ನ ಕಾರಣದಿಂದಾಗಿ ಸಾಕಷ್ಟು ಖ್ಯಾತಿ ಇದೆ ಏಕೆಂದರೆ ಈ ಗುರುತನ್ನು ಕಂಪನಿಯು ಹೇಗೆ ಗುರುತಿಸುತ್ತದೆ ಇತರರು ಮಾರ್ಕ್ ಅನ್ನು ಬಳಸಿದಾಗ ಮತ್ತು ಗುಣಮಟ್ಟವನ್ನು ನೀಡಲು ಸಾಧ್ಯವಾಗದಿದ್ದರೆ ಅವರು ಗುಣಮಟ್ಟವನ್ನು ನೀಡುತ್ತಿದ್ದರೂ ಮಾರ್ಕ್ ಹೋಲ್ಡರ್ ಅವರು ಅದನ್ನು ಬಳಸದಂತೆ ನಿಲ್ಲಿಸಬಹುದು ಮತ್ತು ನಿಲ್ಲಿಸಬಹುದು ಈಗ ಬ್ರ್ಯಾಂಡಿಂಗ್ ಇದು ಕೆಲವು ಸಮಸ್ಯೆಗಳನ್ನು ಹೊಂದಿದೆ ಕೆಲವೊಮ್ಮೆ ಚಿರಪರಿಚಿತ ಮತ್ತು ಉತ್ತಮವಾಗಿ ಸ್ಥಾಪಿತವಾದ ಮಾರ್ಕ್ ಮರು ಬ್ರ್ಯಾಂಡಿಂಗ್ಗಾಗಿ ಹೋಗಬಹುದು ಅವರು ಕಾಣುವ ರೀತಿ ಬದಲಿಸಲು ನಿರ್ಧರಿಸಬಹುದು ಮತ್ತು ಅದು ಸಂಪೂರ್ಣ ಟ್ರೇಡ್ಮಾರ್ಕ್ ಸಮಸ್ಯೆಗಳನ್ನು ಹೊಂದಿದೆ ಏಕೆಂದರೆ ಅಸ್ತಿತ್ವದಲ್ಲಿರುವ ಮಾರ್ಕ್ ಇನ್ನೂ ಕಂಪನಿಯಿಂದ ಉಂಟಾಗುತ್ತದೆ ಯಾಕೆಂದರೆ ಇತರರು ಬಯಸುವುದಿಲ್ಲ ಏಕೆಂದರೆ ಅಂತಹ ಚಿಹ್ನೆಯು ಸ್ಥಗಿತಗೊಂಡಾಗ ಅದು ಇತರರಿಗೆ ಆ ಮಾರ್ಕ್ ಅನ್ನು ಬಳಸಲು ಮುಕ್ತವಾಗಿರುವುದಿಲ್ಲ ಇದು ಪೇಟೆಂಟ್ ಅನ್ನು ಹೊರತುಪಡಿಸಿದರೆ ಮತ್ತು ಸಾರ್ವಜನಿಕ ಡೊಮೇನ್ಗೆ ಸೇರುತ್ತದೆ ಏಕೆಂದರೆ ಈ ಕಂಪನಿಯು ಇನ್ನೂ ಗುರುತು ಬಳಸಿ ಇತರರಿಗೆ ಅಲ್ಲ ಎಂದು ಬಯಸುತ್ತದೆ ಅವರು ಇನ್ನೂ ಜೀವಂತವಾಗಿ ಇರುತ್ತಾರೆ ಉದಾಹರಣೆಗೆ ನೀವು ಗಮನಿಸಿದ್ದೀರಾ ಎಂದು ನನಗೆ ಗೊತ್ತಿಲ್ಲ ಏರ್ಟೆಲ್ ಅನ್ನು ಬೇರೆ ಲಾಂಛನದಿಂದ ಬಳಸಲಾಗುತ್ತಿತ್ತು ಕೆಲವು ವರ್ಷಗಳ ಹಿಂದೆ ಏರ್ಟೆಲ್ ಅನ್ನು ಬರೆಯಲಾಗುತ್ತಿತ್ತು ಈಗ ಅವರಿಗೆ ಸಂಕೇತವಿದೆ ಈಗ ಅವರು ಈ ಬದಲಾವಣೆಯನ್ನು ಮಾಡಿದ್ದಾರೆ ಸ್ಪಷ್ಟವಾಗಿ ಇದು ವ್ಯವಹಾರದ ಕಾರಣಗಳಿಗಾಗಿ ಮಾಡಿದ ಒಂದು ಪರಿವರ್ತನೆಯಾಗಿತ್ತು ಆದರೆ ಏರ್ಟೆಲ್ ಈ ಬದಲಾವಣೆಯನ್ನು ಮಾಡಿದ ಕಾರಣ ಏರ್ಟೆಲ್ ಇದನ್ನು ಹಳೆಯ ಮಾರ್ಕ್ ಅನ್ನು ಬಳಸಲು ಅನುಮತಿಸುವುದಿಲ್ಲ ಹೌದು ಮತ್ತು ಏರ್ಟೆಲ್ ತನ್ನ ಹಳೆಯ ಗುರುತು ಬಳಸದಂತೆ ಇತರರನ್ನು ನಿಲ್ಲಿಸಬಹುದು ಪೇಟೆಂಟ್ ಅವಧಿ ಮುಗಿದಿದ್ದರೆ ಅಥವಾ ಯಾವುದೇ ಕಾರಣಕ್ಕಾಗಿ ಹಿಂತೆಗೆದುಕೊಂಡರೆ ಪೇಟೆಂಟ್ನ ವಿಷಯವಲ್ಲ ಪ್ರತಿಯೊಬ್ಬರೂ ಆ ತಂತ್ರಜ್ಞಾನವನ್ನು ಬಳಸಬಹುದು ಸ್ಪೀಕರ್ 2 ಹಳೆಯ ಮಾರ್ಕ್ನ ನವೀಕರಣಕ್ಕಾಗಿ ಏರ್ಟೆಲ್ ಪಾವತಿಸಿತು ಸ್ಪೀಕರ್ 1 ಹೌದು ಅದು ಜೀವಂತವಾಗಿ ಇಟ್ಟುಕೊಳ್ಳುತ್ತಿದ್ದರೆ ಮತ್ತು ಅವರು ಅದನ್ನು ಜೀವಂತವಾಗಿಟ್ಟುಕೊಳ್ಳುತ್ತಿದ್ದಾರೆ ಎಂದು ನಾನು ಊಹಿಸುತ್ತೇನೆ ಏಕೆಂದರೆ ಅವರು ಅದನ್ನು ಜೀವಂತವಾಗಿಸದಿದ್ದರೆ ಅದನ್ನು ಇತರರಿಗೆ ಬಳಸುವುದಕ್ಕೆ ಒಂದು ಕಾರಣವಿರಬಹುದು ಎಂದೆಂದಿಗೂ ಆದರೆ ಕಷ್ಟ ಏಕೆಂದರೆ ಏರ್ಟೆಲ್ ಕೇವಲ ಮಾರ್ಕ್ ಅಲ್ಲ ಪದವು ಟ್ರೇಡ್ಮಾರ್ಕ್ನ ವಿಷಯವಾಗಿದೆ ಹಾಗಾಗಿ ಯಾವುದೇ ಫಾಂಟ್ನಲ್ಲಿ ಏರ್ಟೆಲ್ ಅನ್ನು ಬಳಸುವ ಯಾರೊಬ್ಬರೂ ಇನ್ನೂ ತಮ್ಮ ಟ್ರೇಡ್ಮಾರ್ಕ್ನಿಂದ ಸಿಕ್ಕಿಹಾಕಿಕೊಳ್ಳಬಹುದು ಆದರೆ ನಿಮಗೆ ತಿಳಿದಿರುವ ಸಂಕೇತವು ರೂಪಾಂತರಕ್ಕೆ ಒಳಗಾಯಿತು ಸ್ಪೀಕರ್ 2 ಬೌದ್ಧಿಕ ಆಸ್ತಿಯಿಂದ ವೈದ್ಯಕೀಯ ಚಿಕಿತ್ಸೆಗಳು ಅಥವಾ ಪ್ರಕ್ರಿಯೆಗಳು ಅಥವಾ ಕಾರ್ಯವಿಧಾನಗಳನ್ನು ರಕ್ಷಿಸಬಹುದೇ ಸ್ಪೀಕರ್ 1 ಚಿಕಿತ್ಸೆಯ ವೈದ್ಯಕೀಯ ವಿಧಾನಗಳು ಭಾರತೀಯ ಕಾಯಿದೆಯಡಿ ರಕ್ಷಣೆಯಿಂದ ವಿನಾಯಿತಿ ಪಡೆದಿವೆ ವಿಭಾಗ 3 ಚಿಕಿತ್ಸೆಯ ವಿಧಾನಗಳನ್ನು ರಕ್ಷಿಸಲು ಅನುಮತಿಸುವುದಿಲ್ಲ ಅದಕ್ಕಾಗಿ ಕೆಲವು ಉತ್ತಮ ಕಾರಣಗಳಿವೆ ಪೇಟೆಂಟ್ಗಳ ಬಗ್ಗೆ ನಾವು ವಿವರವಾಗಿ ಬಂದಾಗ ಅದನ್ನು ಚರ್ಚಿಸಬಹುದು ಮತ್ತೆ ಇದು ವಿಶೇಷ ಹಕ್ಕು ಇದು ಸರಕಾರದಿಂದ ನೀಡಲ್ಪಟ್ಟಿದೆ ಅಂದರೆ ಅದು ನೋಂದಣಿ ಒಳಗೊಂಡಿರುತ್ತದೆ ಈ ಬಲವು ಆಕಾರ ಸಂರಚನೆ ಮಾದರಿ ಇತ್ಯಾದಿಗಳನ್ನು ಹೊಂದಿದ್ದು ಇದು ಕಣ್ಣಿಗೆ ಆಹ್ಲಾದಕರವಾದ ಸ್ವಭಾವದ ಸ್ವಭಾವವಾಗಿದೆ ಕ್ರಿಯಾತ್ಮಕ ಅಂಶವನ್ನು ಒಳಗೊಂಡಿಲ್ಲ ಏಕೆಂದರೆ ಕ್ರಿಯಾತ್ಮಕ ಅಂಶವು ಇದ್ದಲ್ಲಿ ಅದು ಇನ್ನೊಂದು ಬಲ ಮಾದರಿಗಳ ಡೊಮೇನ್ಗೆ ಹೋಗುತ್ತದೆ ಈ ಹಕ್ಕುಸ್ವಾಮ್ಯ ಹಕ್ಕುಸ್ವಾಮ್ಯದಿಂದ ರಕ್ಷಿಸಬಹುದಾದ ಹಕ್ಕುಗಳಲ್ಲ ಏಕೆಂದರೆ ಕೃತಿಸ್ವಾಮ್ಯದಿಂದ ಏನನ್ನಾದರೂ ರಕ್ಷಿಸಬಹುದಾದರೆ ಅದು ಕೃತಿಸ್ವಾಮ್ಯದ ವಿಷಯವಾಗಿದೆ ಯಾರೂ ಕಡಿಮೆ ಅವಧಿಗೆ ಹೋಗುವುದಿಲ್ಲ ಈ ಅವಧಿಯನ್ನು ನೋಡಿ ಆದ್ದರಿಂದ ನೀವು ವಿನ್ಯಾಸವನ್ನು ಹೊಂದಿದ್ದರೆ ಮತ್ತು ಕೆಲವು ವಿಧಾನಗಳಿಂದ ನೀವು ಅದನ್ನು ಕೃತಿಸ್ವಾಮ್ಯದಿಂದ ರಕ್ಷಿಸಬಹುದು ಆ ವಿನ್ಯಾಸವನ್ನು ನಿಮ್ಮ ಕೃತಿಸ್ವಾಮ್ಯದ ಮೂಲಕ ಬಳಸದಂತೆ ನೀವು ನಿಲ್ಲಿಸಬಹುದು ಏಕೆಂದರೆ ಅದು ಕಲಾತ್ಮಕ ಕೆಲಸವಾಗಿದೆ ನಿಮ್ಮ ಕಲಾತ್ಮಕ ಕೆಲಸದ ಉಲ್ಲಂಘನೆ ಇದೆ ಎಂದು ನೀವು ಹೇಳಬಹುದು ನಂತರ ರಕ್ಷಣೆ ಮತ್ತು 60 ವರ್ಷಗಳು ಅಥವಾ ನಿಮ್ಮ ಜೀವನ ಸ್ಪೀಕರ್ 2 ನಂತರ ವಿನ್ಯಾಸಕ್ಕಾಗಿ ಪ್ರತ್ಯೇಕ ಅಸ್ತಿತ್ವವಿದೆ ಏಕೆ ಸ್ಪೀಕರ್ 1 ಇದು ಇನ್ನೊಂದು ಉದ್ದೇಶಕ್ಕಾಗಿ ಕೈಗಾರಿಕಾ ವಿನ್ಯಾಸಗಳು ನಾವು ಕಲಾತ್ಮಕ ಕೃತಿಗಳ ಬಗ್ಗೆ ಮಾತನಾಡುತ್ತಿಲ್ಲ ಅಂಚುಗಳನ್ನು ಒತ್ತುವಂತಹ ಅಂಚು ಅಥವಾ ಟಿಎಂಟಿ ಉಕ್ಕಿನ ಬಾರ್ಗಳು ಅವುಗಳಲ್ಲಿ ಕೆಲವು ಕಾದಂಬರಿ ವಿನ್ಯಾಸಗಳು ಇದ್ದವು ಮತ್ತೆ ಎಂಜಿನಿಯರಿಂಗ್ ಸೌಂದರ್ಯ ಉದಾಹರಣೆಗೆ ಬಾಟಲಿಯ ಆಕಾರ ಸರಿ ಬಾಟಲಿಯ ಆಕಾರವು ಕ್ರಿಯಾತ್ಮಕ ಅಂಶವನ್ನು ಹೊಂದಿದೆ ಎಂದು ನೀವು ವಾದಿಸಬಹುದು ಆದರೆ ನಾವು ಎಲ್ಲಾ ಬಾಟಲಿಗಳನ್ನು ನೋಡುತ್ತೇವೆ ಆ ಅರ್ಥದಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಆದರೆ ನಾವು ಕೆಲವು ರೀತಿಯ ವಿನ್ಯಾಸವನ್ನು ನೋಡುತ್ತೇವೆ ಅದು ಬಾಟಲ್ ನೋಟವನ್ನು ಅನನ್ಯವಾಗಿರಿಸುತ್ತದೆ ಇದು ಹೆಚ್ಚಾಗಿ ಈ ವರ್ಗಕ್ಕೆ ಒಳಪಟ್ಟ ಸರಕುಗಳನ್ನು ಉತ್ಪಾದಿಸುತ್ತದೆ ಮತ್ತೊಮ್ಮೆ ಇದು ಬೌದ್ಧಿಕ ಆಸ್ತಿ ಹಕ್ಕುಗಳ ದುರ್ಬಲವಾಗಿದೆ ಏಕೆಂದರೆ ಅದನ್ನು ಒತ್ತಾಯ ಮಾಡುವ ನಿರ್ಬಂಧಗಳು ಇವೆ ಜನರು ಕೆಲಸ ಮಾಡುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಹಾನಿಗಳು ಸೀಮಿತವಾಗಿವೆ ನಾವು ಅದನ್ನು ಪಡೆಯುತ್ತೇವೆ ಸ್ಪೀಕರ್ 2 ಉಡುಪುಗಳು ಸ್ಪೀಕರ್ 1 ಹೌದು ಸಾಮೂಹಿಕ ಉತ್ಪಾದನಾ ಉಡುಪುಗಳು ಕಲಾತ್ಮಕವಾಗಿ ಇಷ್ಟವಾಗುವಂತಹವು ಆಭರಣ ಏನು ಮಾಡಬಹುದು ಸ್ಪೀಕರ್ 2 ಕುಪ್ಪಸ ನನ್ನ ವಿನ್ಯಾಸ ಎಂದು ಯಾರೂ ಹೇಳಲಿಲ್ಲ ಸ್ಪೀಕರ್ 1 ಹೌದು ಆಭರಣ ಹೌದು ಸಾಮೂಹಿಕ ಉತ್ಪಾದನೆ ಒಂದು ನಿರ್ದಿಷ್ಟ ವಿಷಯದಲ್ಲಿ ಸಮೂಹವನ್ನು ಉತ್ಪಾದಿಸುವ ಯಾವುದನ್ನಾದರೂ ಈ ಕೆಳಗೆ ತರಬಹುದು